ಇಂದಿನ ಉಪನ್ಯಾಸದ ವಿಷಯವೆಂದರೆ ಬೀಲೈನ್ ರೇಖಾಚಿತ್ರ ವಿಧಾನ ಹಾಗಾದರೆ ಬೀಲೈನ್ ರೇಖಾಚಿತ್ರ ವಿಧಾನ ಎಂದರೇನು ನಾವು ಇಲ್ಲಿಯವರೆಗೆ ನೋಡಿದ ಬೇರೆ ಯಾವುದೇ ವಿಷಯಗಳಿಗೆ ಹೋಲಿಸಿದರೆ ಇದು ತುಂಬಾ ಸರಳವಾದ ಉಪನ್ಯಾಸವಾಗಿದೆ ಈಗ ಈ ವಿಷಯದ ಬಗ್ಗೆ ಮುಖ್ಯವಾಗಿ ಏನು ಆದ್ದರಿಂದ ಮೊದಲು ನಾವು ಹಿನ್ನೆಲೆ ಭಾಗವನ್ನು ಸ್ವಲ್ಪ ಪರಿಚಯಿಸೋಣ ಮಾಹಿತಿ ನಿರ್ವಹಣೆಯಲ್ಲಿ ಇದುವರೆಗೆ ನಾವು ಡಿಎಸ್ಎಂDSM ನೋಡಿದ್ದೇವೆ DSM ನಾನು ನಿಮಗೆ ತೋರಿಸಿದ್ದೇನೆ ಮಾಹಿತಿಯನ್ನು ಹೇಗೆ ಪ್ರತಿನಿಧಿಸುವುದು ಆದರೆ ಪ್ರಾಥಮಿಕವಾಗಿ ಇದು ಯಾವುದೇ ಎರಡು ಚಟುವಟಿಕೆಗಳು ಅಥವಾ ಯಾವುದೇ ಎರಡು ವಿತರಣೆಗಳು ಮತ್ತು ಇನ್ನಿತರ ನಡುವಿನ ಸಂಬಂಧದಂತೆಯೇ ಇತ್ತು ನೀವು ಕೇವಲ ಒಂದು ಸಂಬಂಧವನ್ನು ನೋಡಿದ್ದೀರಿ ಮತ್ತು ನಿರ್ಮಾಣ ಹಂತವನ್ನು ಪ್ರತಿನಿಧಿಸಲು DSM ಅನ್ನು ಸಹ ಅತ್ಯಂತ ಶಕ್ತಿಯುತವಾಗಿ ಬಳಸಬಹುದು ನಿರ್ಮಾಣ ಯೋಜನೆಗಳಲ್ಲಿನ ಕೆಲಸದ ಹರಿವುಗಳನ್ನು ಪ್ರತಿನಿಧಿಸಲು ಮತ್ತು ನೀವು ಈಗಲೂ ಸಹ ಇದನ್ನು ಬಳಸಬಹುದು ಹೇಗೆ ಮಾಡಬೇಕೆಂದು ನಾನು ನಿಮಗೆ ತೋರಿಸಿದ್ದೇನೆ ಈಗ ಈ BDM ಪ್ರಾತಿನಿಧ್ಯ ಎಂದರೇನು ನಾನು ಇದೀಗ ಸುಳಿವನ್ನು ನೀಡಿದಂತೆ ನೀವು ಯಾವುದೇ ಎರಡು ತಂಡಗಳು ಅಥವಾ ಯಾವುದೇ ಎರಡು ಘಟಕಗಳ ನಡುವೆ ಅನೇಕ ಮಾಹಿತಿ ಹರಿವುಗಳನ್ನು ಹೊಂದಿರುವಾಗ ನಂತರ ನೀವು ಪ್ರತಿನಿಧಿಸಲು ಮತ್ತು ವಿಶ್ಲೇಷಣೆಗಾಗಿ BDM ನಂತಹ ತಂತ್ರವನ್ನು ನೋಡಬೇಕು ಆದ್ದರಿಂದ ಏನಾಯಿತು ಆದ್ದರಿಂದ ನಾವು ಈ ಎಲ್ಲವನ್ನು ಮೊದಲೇ ವ್ಯವಹರಿಸಿಲ್ಲವೇ ಈ ಮೊದಲು ನಾವು ಅನೇಕ ಮಾಹಿತಿ ಹಂಚಿಕೆಯನ್ನು ಕಂಡಿಲ್ಲವೇ ಹೌದು ನಾವು ಹಾಗೆ ಮಾಡಿದ್ದೇವೆ ಉದಾಹರಣೆಗೆ ನಾವು ಕಂಡ ಇತಿಹಾಸವನ್ನು ನೀವು ನೋಡಲು ಬಯಸಿದರೆ ನಾವು DSMನಲ್ಲಿ ಚರ್ಚಿಸುವಾಗ DSMನ ಪರಿಚಯವನ್ನು ಸಹ ನಾನು ತೋರಿಸಿದ್ದೇನೆ ಮೊದಲಿಗೆ ನಾವು ಊಹೆಗಳನ್ನು ಮಾಡುವಲ್ಲಿ ತುಂಬಾ ಆರಾಮದಾಯಕವಾಗಿದ್ದೇವೆ ವೇಳಾಪಟ್ಟಿಗಳು ಬದಲಾಗುವ ಎಲ್ಲಾ ಊಹೆಗಳು ಮಾತ್ರ ಮನಸ್ಸಿನಲ್ಲಿರುತ್ತವೆ ಮತ್ತು ಚಟುವಟಿಕೆಗಳನ್ನು ಪ್ರತಿನಿಧಿಸಲಾಯಿತು ಮತ್ತು ಜನರು ಅನುಕ್ರಮ ಮತ್ತು ಸಮಾನಾಂತರ ಸಂಬಂಧಗಳೊಂದಿಗೆ ಮಾತ್ರ ಹೋಗಲು ತುಂಬಾ ಸಂತೋಷಪಟ್ಟರು ನಂತರ ಸಿಮ್ಯುಲೇಶನ್ DSM ಮತ್ತು ಮುಂತಾದ ತಂತ್ರಗಳಲ್ಲಿ ಜನರು ಬಂದರು ಇದರಲ್ಲಿ ಜನರು ಸುಲಭವಾಗಿ ಅನುಕ್ರಮವನ್ನು ವ್ಯಾಖ್ಯಾನಿಸಬಹುದು ಅನೇಕ ಆಯ್ಕೆಗಳು ನಿರ್ಬಂಧಗಳು ಮತ್ತು ಇತ್ಯಾದಿಗಳೊಂದಿಗೆ ವೇಳಾಪಟ್ಟಿ ವಿಶ್ಲೇಷಣೆ ಮಾಡಬಹುದು ಆದ್ದರಿಂದ ಆವರ್ತಕ ಪ್ರಾತಿನಿಧ್ಯಗಳನ್ನು ನಾವು ಒಂದು ರೀತಿಯಲ್ಲಿ ಚಕ್ರಗಳು ಅಥವಾ ಪರಸ್ಪರ ಅವಲಂಬನೆಗಳು ಎಂದು ಕರೆಯುತ್ತೇವೆ ನಾವು ಸುಲಭವಾಗಿ ಪ್ರತಿನಿಧಿಸಬಹುದು ಇದು 2000 ರಿಂದಲೂ ಆಗಿರಬಹುದು ಆದ್ದರಿಂದ BDM ತೀರಾ ಇತ್ತೀಚಿನ ಪರಿಕಲ್ಪನೆಯಾಗಿದ್ದು ಇದು 2012 13 ಮತ್ತು ಇನ್ನಿತರ ವಿಷಯಗಳಲ್ಲಿ ಮಾತ್ರ ಬಂದಿದೆ ಆದ್ದರಿಂದ ಈ BDM ಅನ್ನು ಅಭಿವೃದ್ಧಿಪಡಿಸಿದ ವ್ಯಕ್ತಿ ಕಿಮ್ ಆದ್ದರಿಂದ BDM ನ ಸಂಕ್ಷಿಪ್ತ ರೂಪವು ಬೀಲೈನ್ ರೇಖಾಚಿತ್ರ ವಿಧಾನ ಮತ್ತು ಈ ಸಾಲುಗಳನ್ನು ಪ್ರಾಥಮಿಕವಾಗಿ ಬೀ ರೇಖೆಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ನೀವು ಅನೇಕ ಮಾಹಿತಿ ಸಂಬಂಧಗಳಲ್ಲಿ ಈ ರೀತಿ ಪ್ರತಿನಿಧಿಸಬೇಕಾದ ಸಮಸ್ಯೆಯನ್ನು ಹೊಂದಿದ್ದರೆ ನಂತರ ನೀವು ನಿಜವಾಗಿಯೂ BDM ಗೆ ಮಾತ್ರ ಹೋಗಬೇಕು ಈಗ ಇವು ಯಾವುವು ಈ ಪರಿಕಲ್ಪನೆಯನ್ನು ಪ್ರತಿನಿಧಿಸಲು ಇತರ ಪರಿಭಾಷೆಗಳೂ ಇವೆ ಒಂದನ್ನು ನೀವು ಇಲ್ಲಿ ನೋಡಬಹುದಾದ ಅತಿಕ್ರಮಣಗಳು ಎಂದು ಕರೆಯಲಾಗುತ್ತದೆ A B C ಮುಖ್ಯವಾಗಿ ಪರಸ್ಪರ ಅತಿಕ್ರಮಿಸುತ್ತದೆ ಆದ್ದರಿಂದ ಒಂದು ರೀತಿಯಲ್ಲಿ ನಾವು ಅದನ್ನು ಅತಿಕ್ರಮಣ ಎಂದು ಕರೆಯಬಹುದು ಆದರೆ BDM ನಲ್ಲಿ ನೀವು ನೋಡುವಂತೆ ಅತಿಕ್ರಮಣವು ನಿಜವಲ್ಲ ಆದ್ದರಿಂದ ನಾನು ಸುಧಾರಿತ ಅತಿಕ್ರಮಣವನ್ನು ಹೇಳುವುದಿಲ್ಲ ಆದರೆ ಇದು ತುಂಬಾ ಮಾಹಿತಿ ಸಂಬಂಧಗಳು ಮತ್ತು ಸಾಮಾನ್ಯವಾಗಿ ನೀವು ಅತಿಕ್ರಮಣವನ್ನು ಮಾಡುತ್ತಿದ್ದೀರಿ ಮತ್ತು ಕೊನೆಯ ತರಗತಿಯಲ್ಲಿ ಹಿಂದಿನ 1 ಅಥವಾ 2 ತರಗತಿಗಳಲ್ಲಿ ನಾನು ಸಂಪರ್ಕಗಳನ್ನು ಕರೆಯುವದನ್ನು ಪರಿಚಯಿಸಿದ್ದೇನೆ ಸಂಪರ್ಕಗಳು ಲಿಂಕ್ಗಳನ್ನು ಹೊರತುಪಡಿಸಿ ಏನೂ ಅಲ್ಲ ಅವರು ಪ್ರಾಥಮಿಕವಾಗಿ ಸಾಂಪ್ರದಾಯಿಕ ಫಿನಿಶ್ ಸ್ಟಾರ್ಟ್ ಸಂಬಂಧವನ್ನು ಅನುಸರಿಸಬೇಕಾಗಿಲ್ಲ ಆದ್ದರಿಂದ ಇವೆಲ್ಲವನ್ನೂ ಸಂಪರ್ಕಗಳು ಎಂದು ಕರೆಯಲಾಗುತ್ತದೆ ನನ್ನ ಹಿಂದಿನವರಿಂದ ನಾನು ಎಲ್ಲಿಂದಲಾದರೂ ಪ್ರಾರಂಭಿಸಬಹುದು ಮತ್ತು ನನ್ನ ಉತ್ತರಾಧಿಕಾರಿಯಲ್ಲಿ ಎಲ್ಲಿಯಾದರೂ ನಿಲ್ಲಿಸಬಹುದು ಆದ್ದರಿಂದ ಈ ನಿರ್ದಿಷ್ಟ ಸಂಪರ್ಕಕ್ಕಾಗಿ A ಪೂರ್ವವರ್ತಿ ಮತ್ತು C ಉತ್ತರಾಧಿಕಾರಿ ಮತ್ತು ನಾನು ಹರಿವಿನಲ್ಲಿ ಎಲ್ಲಿ ಬೇಕಾದರೂ ಪ್ರಾರಂಭಿಸಬಹುದು ಮತ್ತು ನಾನು ಎಲ್ಲಿಯಾದರೂ ನಿಲ್ಲಿಸಬಹುದು ಆದ್ದರಿಂದ ಇದು ಸಾಂಪ್ರದಾಯಿಕ ಫಿನಿಶ್ ಸ್ಟಾರ್ಟ್ನಲ್ಲಿ ಅನುಸರಿಸುತ್ತಿಲ್ಲ ಅಥವಾ ಇದು PDM ಪ್ರಾತಿನಿಧ್ಯಗಳಂತೆ ಅನುಸರಿಸುತ್ತಿಲ್ಲ ಇದರಲ್ಲಿ ನೀವು ಸ್ಟಾರ್ಟ್ ಸ್ಟಾರ್ಟ್ ಫಿನಿಶ್ ಫಿನಿಶ್ ಸ್ಟಾರ್ಟ್ ಫಿನಿಶ್ ಹೀಗೆ ಮುಂತಾದವುಗಳನ್ನು ತೋರಿಸಬಹುದು ಆದ್ದರಿಂದ ಸಂಬಂಧಿತ ಅಂಶಗಳ ಅಡಿಯಲ್ಲಿ ನೀವು ಪೂರ್ವಾಧಿಕಾರಿಪ್ರೆಡೆಚೆಸ್ಸೊರ್ ಮತ್ತು ಉತ್ತರಾಧಿಕಾರಿಯನ್ನು ನೇರವಾಗಿ ಸಂಪರ್ಕಿಸಬಹುದು ಆದ್ದರಿಂದ ಲಿಂಕ್ಗಳು ಪ್ರಾಥಮಿಕವಾಗಿ ಯಾವುದೇ ಎರಡು ಚಟುವಟಿಕೆಗಳು ಅಥವಾ ಯಾವುದೇ ಎರಡು ವಿತರಣೆಗಳು ಅಥವಾ ಯಾವುದೇ ಎರಡು ತಂಡಗಳ ನಡುವಿನ ಕಡಿಮೆ ಪ್ರಯಾಣದ ದೂರ ಅಥವಾ ಕಡಿಮೆ ಅಂತರವಾಗಿದೆ ಆದ್ದರಿಂದ ಅವುಗಳನ್ನು ಪ್ರಾಥಮಿಕವಾಗಿ ಸಂಪರ್ಕಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಈ ಬೀಲೈನ್ಗಳು ಸಂಪರ್ಕಗಳನ್ನು ಬೀಲ್ಲೈನ್ಸ್ ಎಂದೂ ಕರೆಯಲಾಗುತ್ತದೆ ಮತ್ತು ಅವುಗಳನ್ನು ಸಂಪರ್ಕಗಳು ಎಂದೂ ಕರೆಯುತ್ತಾರೆ ಸಂಪರ್ಕಗಳಿಗೆ ನೀವು ಸರಿಯಾದ ವ್ಯಾಖ್ಯಾನವನ್ನು ನೀಡಲು ಬಯಸಿದರೆ ಇದು ನಾವು ಕಂಡ ಸರಿಯಾದ ವ್ಯಾಖ್ಯಾನವಾಗಿದೆ ಆದ್ದರಿಂದ ಯಾವುದೇ ಎರಡು ಚಟುವಟಿಕೆಗಳ ನಡುವೆ ನೀವು ಅನೇಕ ಸಂಬಂಧಗಳನ್ನು ಅಥವಾ ಮಾಹಿತಿ ವಿನಿಮಯವನ್ನು ಪ್ರತಿನಿಧಿಸಬಹುದು ನಂತರ ಇದು ಎರಡು ಮಾರ್ಗವಾಗಿದೆ ನಾನು ಎಲ್ಲಾ ಸಂಬಂಧಗಳನ್ನು ಒಂದೇ ದಿಕ್ಕಿನಲ್ಲಿ ಮಾತ್ರ ಹೊಂದಿದ್ದೇನೆ ಎಂದು ಅಲ್ಲ ಯಾವುದೇ ಎರಡು ಚಟುವಟಿಕೆಗಳ ನಡುವಿನ ಎಲ್ಲಾ ಸಂಬಂಧಗಳನ್ನು ನಾನು ನಿಜವಾಗಿ ಪ್ರತಿನಿಧಿಸಬಲ್ಲೆ ನಾನು ಸಂವಹನ ಹರಿವಿನ ಒಂದು ಬದಿಯನ್ನು ಮಾತ್ರ ಹೊಂದಿಲ್ಲ ನಾನು ನಿಜವಾಗಿ ದ್ವಿಮುಖ ಸಂವಹನ ಹರಿವನ್ನು ಹೊಂದಿದ್ದೇನೆ A ಸಹ B ಗೆ ಮಾಹಿತಿಯನ್ನು ನೀಡಬಹುದು B ಸಹ A ಗೆ ಮಾಹಿತಿಯನ್ನು ನೀಡಬಹುದು ಆದ್ದರಿಂದ ಇದು ಬಹು ಇದು ದ್ವಿಮುಖ ಮಾಹಿತಿ ವಿನಿಮಯವಾಗಿದೆ ಆದ್ದರಿಂದ ನಾವು ನಿಜವಾಗಿಯೂ BDM ನಲ್ಲಿದ್ದೇವೆ ನಾನು ಹೇಳಿದಂತೆ ಈ ತಂತ್ರವು ತೀರಾ ಇತ್ತೀಚಿನ ಮೂಲವಾಗಿದೆ ಮತ್ತು ನಾವು ಅಭಿವೃದ್ಧಿಪಡಿಸಿದ್ದೇವೆ ಮತ್ತು ವಿನ್ಯಾಸ ಹಂತದಲ್ಲಿ ಮಾಹಿತಿ ಹರಿವುಗಳನ್ನು ಪ್ರತಿನಿಧಿಸಲು ಇದು ತುಂಬಾ ಉಪಯುಕ್ತ ತಂತ್ರವಾಗಿದೆ ಎಂದು ನಾವು ಕಂಡುಕೊಂಡಿದ್ದೇವೆ ಮತ್ತು ಇದೀಗ BDM ಪ್ರಾತಿನಿಧ್ಯ ಎಂದರೇನು ನಾನು ಅನೇಕ ಮಾಹಿತಿ ಹರಿವುಗಳನ್ನು ಪ್ರತಿನಿಧಿಸಬಲ್ಲೆ ಎಂದು ತಿಳಿದಿದ್ದೇನೆ ಮತ್ತು ಅದು ವಿನ್ಯಾಸ ಹಂತದಲ್ಲಿ ವೇಳಾಪಟ್ಟಿ ಮಾಡುವ ತಂತ್ರವಾಗಿದೆ ಎಲ್ಲಾ ಸಂಬಂಧಗಳ ಸಮಯದ ಹಂತವನ್ನು ನೀವು ಹೇಗೆ ಪ್ರತಿನಿಧಿಸುತ್ತಿದ್ದೀರಿ ಎಂದು ಪ್ರಾಥಮಿಕವಾಗಿ ನೀವು ತಿಳಿದುಕೊಳ್ಳಬೇಕು ಏಕೆಂದರೆ ಮಾಹಿತಿಯು ನಿಮ್ಮ ವೇಳಾಪಟ್ಟಿಯನ್ನು ಇಲ್ಲಿ ಚಾಲನೆ ಮಾಡುತ್ತದೆ ಆದ್ದರಿಂದ ನನಗೆ ಎರಡು ಚಟುವಟಿಕೆಗಳಿವೆ ಎಂದು ಊಹಿಸೋಣ ಚಟುವಟಿಕೆ A ಚಟುವಟಿಕೆ B ಮತ್ತು A ಅವಧಿಯನ್ನು 10 ಎಂದು ನೀಡಲಾಗಿದೆ B ಯ ಅವಧಿಯನ್ನು 12 ಎಂದು ನೀಡಲಾಗಿದೆ ಆದ್ದರಿಂದ ನಾನು ಈ ಎರಡು ಚಟುವಟಿಕೆಗಳನ್ನು ಹೊಂದಿದ್ದೇನೆ ಮತ್ತು ಕಿಮ್ ನೀಡಿದ ಪ್ರಾತಿನಿಧ್ಯದ ಮೂರು ಮಾರ್ಗಗಳಿವೆ ಆದರೆ ನಾವು ಕೇವಲ ಒಂದು ಪ್ರಾತಿನಿಧ್ಯವನ್ನು ಮಾತ್ರ ತೋರಿಸಲಿದ್ದೇವೆ ಅದು N1 N2 N1 ಪ್ರಾಥಮಿಕವಾಗಿ ನನ್ನ ಸಮಯವನ್ನು ಹಿಂದಿನವರಿಂದ ತೋರಿಸಲು ಸಮಯ ತೆಗೆದುಕೊಳ್ಳುತ್ತದೆ ಯಾವ ಸಮಯದಲ್ಲಿ ಮಾಹಿತಿಯನ್ನು ಬಿಡುಗಡೆ ಮಾಡಬಹುದು ಮತ್ತು ಉತ್ತರಾಧಿಕಾರಿ ಮಾಹಿತಿಯನ್ನು ಸ್ವೀಕರಿಸುವ ಸಮಯವನ್ನು N2 ವಾಸ್ತವವಾಗಿ ಪ್ರತಿನಿಧಿಸುತ್ತದೆ ಮಾಹಿತಿಯನ್ನು ಸಂಪರ್ಕದಂತೆ ನಿರೂಪಿಸಲಾಗಿದೆ ಆದ್ದರಿಂದ N1 N2 ಒಂದು ಸಂಪರ್ಕವಾಗಿದೆ ಮತ್ತು ಅದು ಯಾವ ಸಮಯವನ್ನು ತೋರಿಸುತ್ತದೆ ಆದ್ದರಿಂದ ಒಂದು ಚಟುವಟಿಕೆಯ ಪ್ರಾರಂಭದಿಂದ N1 ಆ ಸಂಪರ್ಕವನ್ನು ಬಿಡುಗಡೆ ಮಾಡಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಬಹುಶಃ ನಾನು ಈ ಸಂಪರ್ಕವನ್ನು P1 ಎಂದು ಕರೆಯಬಹುದು ಇದು ನಿಯತಾಂಕವನ್ನು ಪಡೆಯುತ್ತದೆ ಆದ್ದರಿಂದ P1 ನಿಯತಾಂಕವನ್ನು A N1 ನಿಂದ ಬಿಡುಗಡೆ ಮಾಡಲು ಇದು ತೆಗೆದುಕೊಳ್ಳುತ್ತದೆ ಮತ್ತು ಅದೇ ಪ್ಯಾರಾಮೀಟರ್ P1 ಅನ್ನು B 2 ಗೆ N2 ಎಂದು ಕರೆಯಲಾಗುತ್ತದೆ BDM ಪ್ರಾತಿನಿಧ್ಯವು ಹೀಗಾಗುತ್ತದೆ ಈಗ ಇದಕ್ಕಾಗಿ ನಾನು ನೇರವಾಗಿ ಸೈಟ್ನಿಂದ ಮಾಹಿತಿಯನ್ನು ಹೇಗೆ ಪಡೆಯಬಹುದು ಮೊದಲ ಯೋಜನೆಗಾಗಿ ನಿಸ್ಸಂಶಯವಾಗಿ ಸೂಕ್ತವಾದ ಮಾಹಿತಿಯನ್ನು ಪಡೆಯುವುದು ನಿಮಗೆ ತುಂಬಾ ಕಷ್ಟ ವಿಭಿನ್ನ ನಿಯತಾಂಕಗಳು ಅಥವಾ ವಿಭಿನ್ನ ವಿತರಣೆಗಳ ಕುರಿತು ನೀವು ಮಾಹಿತಿಯನ್ನು ಪಡೆಯುತ್ತೀರಿ ಎಂದು ನಾನು ಹೇಳುತ್ತೇನೆ ಮತ್ತು ನೀವು ಅದನ್ನು ಇನ್ನೂ ಪಡೆಯಬಹುದು ಆದರೆ ನೀವು ನಿಜವಾಗಿಯೂ ಕೆಲಸ ಮಾಡಲು ಬಯಸಿದರೆ ಬಹುಶಃ ಘಟಕಗಳು ಅಥವಾ ತಂಡಗಳಂತಹ ಅಮೂರ್ತ ಮಟ್ಟದಲ್ಲಿರಬಹುದು ಆಗ ನೀವು ಇನ್ನೂ BDM ಅನ್ನು ಸೆಳೆಯಬಹುದು ನಾನು ಹಲವಾರು ತಂಡಗಳನ್ನು ಹೊಂದಿರಬಹುದು ಆ ತಂಡಗಳಿಂದ ಹೊರಬರುವ ವಿಭಿನ್ನ ವಿತರಣೆಗಳನ್ನು ನಾನು ಹೊಂದಿರಬಹುದು ಇನ್ನೂ ನಾನು BDM ಅನ್ನು ರಚಿಸಬಹುದು ಮತ್ತು ನಾನು ಅದರೊಂದಿಗೆ ಮುಂದುವರಿಯಬಹುದು ಆದ್ದರಿಂದ ಈ ಉದಾಹರಣೆಯು ಪ್ರಾಥಮಿಕವಾಗಿ ತಂಡಗಳು ಮತ್ತು ನಿಯತಾಂಕಗಳು ನಾನು ನಿಮಗೆ ತಂಡಗಳು ಮತ್ತು ನಿಯತಾಂಕಗಳನ್ನು ತೋರಿಸಿದ್ದೇನೆ ನೀವು ಈ ರೀತಿಯ ಮಾಹಿತಿಯನ್ನು ಪಡೆಯಲು ಬಯಸಿದರೆ ಮತ್ತು ತಂಡಗಳು ಅಥವಾ ಘಟಕಗಳ ಪ್ಯಾರಾಮೀಟರ್ ಮಟ್ಟದೊಂದಿಗೆ ಕೆಲಸ ಮಾಡಿ ನಂತರ ನೀವು ಕನಿಷ್ಟ 1 ಅಥವಾ 2 ಪ್ರಾಜೆಕ್ಟ್ಗಳನ್ನು ಮೊದಲೇ ಮಾಡಿರಬೇಕು ನಂತರ ನೀವು ಹೊಂದಿರುವ ಡೊಮೇನ್ ಪರಿಣತಿಯೊಂದಿಗೆ ಮಾತ್ರ ಯಾವ ನಿಯತಾಂಕಗಳನ್ನು ಬಿಡುಗಡೆ ಮಾಡಬಹುದು ಮತ್ತು ಇನ್ನಿತರ ಸಮಯವನ್ನು ನೀವು ಹೇಳಲು ಸಾಧ್ಯವಾಗುತ್ತದೆ ಏಕೆಂದರೆ ನೀವು ಮೊದಲು ಇಲ್ಲಿ 1 ಅಥವಾ 2 ಯೋಜನೆಗಳನ್ನು ಮಾಡದ ಹೊರತು N1 N2 ನಿಮಗೆ ವ್ಯಾಖ್ಯಾನಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ಡಬ್ಲ್ಯೂಬಿಎಸ್ನ ಕಡಿಮೆ ಮಟ್ಟದಲ್ಲಿ ನೀವು ಕೆಲಸ ಮಾಡುತ್ತಿರುವಾಗ ಡಬ್ಲ್ಯೂಬಿಎಸ್ನ ಅಮೂರ್ತ ಮಟ್ಟಗಳು ಹೌದು ನೀವು ಅದನ್ನು ಮೊದಲ ಯೋಜನೆಗಳಿಗೆ ಮಾಡಬಹುದು ಆದ್ದರಿಂದ ನಾನು ಹೆದ್ದಾರಿ ವಿನ್ಯಾಸ ಪ್ರಕರಣವನ್ನು ತೆಗೆದುಕೊಳ್ಳುತ್ತಿದ್ದೇನೆ ಇಲ್ಲಿ ಮೂರು ತಂಡಗಳಿವೆ ಇದು ಮೊಟಕುಗೊಳಿಸಿದ ಉದಾಹರಣೆಯಾಗಿದೆ ಇದು ಮೂರು ತಂಡಗಳಲ್ಲಿ ಸಂಚರಿಸುವ ಸಂಬಂಧಗಳನ್ನು ಪ್ರದರ್ಶಿಸಲು ಮಾತ್ರ ಸಂಪೂರ್ಣ ಉದಾಹರಣೆಯಲ್ಲ ಮೂರು ತಂಡಗಳಿವೆ ಮೂರು ತಂಡಗಳಿಗೆ ಅವಧಿ ಇಡೀ ಯೋಜನೆಯಲ್ಲಿ ಮೂರು ತಂಡಗಳು ಇದ್ದ ಸಮಯದಿಂದ ಇದನ್ನು ತೆಗೆದುಕೊಳ್ಳಲಾಗಿದೆ 240 ದಿನಗಳ ಹೆದ್ದಾರಿ ವಿನ್ಯಾಸ ತಂಡವು ಇಡೀ ಯೋಜನೆಯಲ್ಲಿದೆ 156 ದಿನಗಳ ರಚನೆಗಳ ವಿನ್ಯಾಸ ತಂಡವು ಇಡೀ ಯೋಜನೆಯಲ್ಲಿ ಸಮಯವನ್ನು ಕಳೆದಿದೆ ಜಲವಿಜ್ಞಾನ ವಿನ್ಯಾಸ ತಂಡವು ಇಡೀ ಯೋಜನೆಯಲ್ಲಿ ಸುಮಾರು 50 ದಿನಗಳಂತೆ ಕಳೆದಿದೆ ಈಗ ಮೊದಲ ಲಿಂಕ್ 14 6 ಆದ್ದರಿಂದ ಇದು ನನ್ನ ಪೂರ್ವವರ್ತಿ ಎಂದು ಸೂಚಿಸುತ್ತದೆ ಆದ್ದರಿಂದ ಈ ಸಮಯವು ಪ್ರಾಥಮಿಕವಾಗಿ 14 ಮತ್ತು ಅದು ರಚನೆಗಳ ವಿನ್ಯಾಸ ತಂಡವನ್ನು ತಲುಪುವ ಸಮಯ 6 ಆಗಿದೆ ಆದ್ದರಿಂದ ಪ್ರಯಾಣಿಸಿದ ಮಾಹಿತಿ ಏನು ಜೋಡಣೆ ವಿವರಗಳು ಬೈ ಪಾಸ್ಗಳನ್ನು ಪ್ರಸ್ತಾಪಿಸಲಾಗಿದೆ ಮತ್ತು ಅಡ್ಡ ವಿಭಾಗದ ಅಗಲ ಆದ್ದರಿಂದ ರಚನೆಗಳ ವಿನ್ಯಾಸ ತಂಡವನ್ನು ತಲುಪಿದ ಮಾಹಿತಿಯು ಇದು ಈಗ ನಾವು 25 6 ಸಮಯದಲ್ಲಿ ಜಲವಿಜ್ಞಾನದಿಂದ ರಚನೆಗಳ ವಿನ್ಯಾಸ ತಂಡದವರೆಗೆ ನೋಡೋಣ ಆದ್ದರಿಂದ ಇದು ಪ್ರಾಥಮಿಕವಾಗಿ 25 ಮತ್ತು ಇದು ನನ್ನ 6 ಆಗಿದೆ ಅದೇ ಸಮಯದಲ್ಲಿ ರಚನೆಗಳ ವಿನ್ಯಾಸ ತಂಡವು ವಾಸ್ತವವಾಗಿ ಎರಡು ಒಳಹರಿವುಗಳನ್ನು ಸ್ವೀಕರಿಸುತ್ತಿದೆ ಒಬ್ಬರು ಹೆದ್ದಾರಿ ವಿನ್ಯಾಸ ತಂಡದಿಂದ ಮತ್ತು ಒಬ್ಬರು ಜಲವಿಜ್ಞಾನ ವಿನ್ಯಾಸ ತಂಡದಿಂದ ಜಲವಿಜ್ಞಾನ ವಿನ್ಯಾಸ ತಂಡದಿಂದ ಹೆಚ್ಚಿನ ಪ್ರವಾಹ ಮಟ್ಟಗಳು ಕಡಿಮೆ ನೀರಿನ ಮಟ್ಟಗಳು ಇತ್ಯಾದಿಗಳನ್ನು ಇಲ್ಲಿಂದ ಸ್ವೀಕರಿಸಲಾಗುತ್ತದೆ ಈಗ ನಾವು ನೋಡೋಣ ಇತರ ಯಾವ ಮಾಹಿತಿಯನ್ನು ಪ್ರಯಾಣಿಸಲಾಗಿದೆ ಈ ಮಾಹಿತಿಯನ್ನು ರಚನೆಗಳ ತಂಡವು ಸ್ವೀಕರಿಸಿದ ನಂತರ ರಚನೆಗಳ ತಂಡವು ಅವರ ವಿನ್ಯಾಸದ ಲೆಕ್ಕಾಚಾರಗಳಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತದೆ ಮತ್ತು ಇದು ರಚನೆ ಸುಧಾರಣೆ ಒಡ್ಡು ಇಳಿಜಾರು ವಿವರಗಳನ್ನು ಹೆದ್ದಾರಿ ವಿನ್ಯಾಸ ತಂಡಕ್ಕೆ ಕಳುಹಿಸಬಹುದು ಆದ್ದರಿಂದ ಸಮಯದ ಚೌಕಟ್ಟು 8 ಮತ್ತು ಇದು ಈಗ 21 ಆಗಿದೆ ಈಗ ನೀವು ಅರ್ಥಮಾಡಿಕೊಳ್ಳಬೇಕಾದದ್ದು ಅದೇ ಸಮಯದಲ್ಲಿ ಹೆಚ್ಚಿನ ಜಲವಿಜ್ಞಾನ ವಿನ್ಯಾಸ ತಂಡವು ಮಾಹಿತಿಯನ್ನು ಬಿಡುಗಡೆ ಮಾಡುತ್ತಿದೆ ರೇಖೀಯ ಜಲಮಾರ್ಗ ಮತ್ತು ರಚನೆಗಳ ವಿನ್ಯಾಸ ತಂಡಕ್ಕೆ ವ್ಯಾಪ್ತಿಯ ಸಂಖ್ಯೆ ಮತ್ತು ಉದ್ದವನ್ನು ನೀಡುತ್ತದೆ ಕೆಲವು ಸಮಯದ ರಚನೆಗಳ ನಂತರ ವಿನ್ಯಾಸ ತಂಡವು ಹೆದ್ದಾರಿ ವಿನ್ಯಾಸ ತಂಡಕ್ಕೆ ಲಂಬವಾದ ತೆರವುಗೊಳಿಸುವಿಕೆಯನ್ನು ಬಿಡುಗಡೆ ಮಾಡುತ್ತಿದೆ ನಂತರ ರಸ್ತೆ ಮಟ್ಟವನ್ನು 16 34ಕ್ಕೆ ಮುಗಿಸಿದೆ ನಂತರ ಹೆದ್ದಾರಿ ವಿನ್ಯಾಸ ತಂಡದಿಂದ ಎಲ್ಲಾ ಒಳಹರಿವುಗಳನ್ನು ಪಡೆದ ನಂತರ ಅದು ಹೆದ್ದಾರಿ ಅಡ್ಡ ವಿಭಾಗಗಳನ್ನು ರಚನೆಗಳ ವಿನ್ಯಾಸ ತಂಡಕ್ಕೆ ಬಿಡುಗಡೆ ಮಾಡುತ್ತದೆ ನಂತರ ವಿನ್ಯಾಸ ವಿಸರ್ಜನೆಯನ್ನು ಜಲವಿಜ್ಞಾನ ವಿನ್ಯಾಸ ತಂಡದಿಂದ ರಚನೆಗಳ ವಿನ್ಯಾಸ ತಂಡಕ್ಕೆ ಬಿಡುಗಡೆ ಮಾಡಲಾಗುತ್ತದೆ ಆದ್ದರಿಂದ ಈ ರೀತಿಯ ಹರಿವು ಮುಂದುವರಿಯುತ್ತದೆ ಮತ್ತು ಈ ತಂಡಗಳ ನಡುವಿನ ಎಲ್ಲಾ ಇತರ ಮಾಹಿತಿಯನ್ನು ನಿಜವಾಗಿಯೂ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ ನಾನು ಸಂಪೂರ್ಣ ಪಟ್ಟಿಯನ್ನು ತೋರಿಸಿಲ್ಲ ಇದು ವಿವರ ಯಾವುದು ಎಂಬುದನ್ನು ತೋರಿಸಲು ಮಾತ್ರ ಈ ಸಂದರ್ಭದಲ್ಲಿ ಮೂರು ತಂಡಗಳ ನಡುವೆ ವಿನಿಮಯವಾದ ಈ ಎಲ್ಲಾ ನಿಯತಾಂಕಗಳು ಮತ್ತು ಇತರ ಪ್ರಕರಣಗಳು ಸರಿ ಮೆಟ್ರೊ ನಿರ್ಮಾಣದ ಉದಾಹರಣೆಯಾದ ಇತರ ಪ್ರಕರಣವನ್ನು ನೋಡೋಣ ಇದು ಮೆಟ್ರೋ ವಿನ್ಯಾಸದ ಉದಾಹರಣೆಯಾಗಿದೆ ಮತ್ತು ಈ ಉದಾಹರಣೆಯು ವಿಭಿನ್ನ ತಂಡಗಳ ನಡುವಿನ ಸಂಕೀರ್ಣ ಮಾಹಿತಿ ವಿನಿಮಯವನ್ನು ತೋರಿಸಲು ನಾನು ನಿಮಗೆ ಪರಿಚಯಿಸಿದೆ ಮತ್ತು ಯಾವುದೇ ಯೋಜನೆಯಲ್ಲಿ ನೀವು ಹಲವಾರು ತಂಡಗಳನ್ನು ಹೊಂದಿರಬಹುದು ಮತ್ತು ಈ ಎಲ್ಲಾ ತಂಡಗಳ ನಡುವೆ ಸಂಕೀರ್ಣವಾದ ಪರಸ್ಪರ ಕ್ರಿಯೆಗಳು ಇರಬಹುದು ಆ ಸಮಯದಲ್ಲಿ ನಾನು ನಿಮ್ಮನ್ನು ಪರಿಚಯಿಸಿದ್ದೇನೆ ಈಗ ನಾನು ಇದೀಗ ಅದೇ ಉದಾಹರಣೆಯನ್ನು ತೆಗೆದುಕೊಳ್ಳಲಿದ್ದೇನೆ ಆದ್ದರಿಂದ ಈ ತಂಡವು ಈ ನಿರ್ದಿಷ್ಟ ಉದಾಹರಣೆಯನ್ನು ನಾವು ತೆಗೆದುಕೊಂಡ 20 ತಂಡಗಳು ಮತ್ತು 3 ವರ್ಷಗಳ ಅವಧಿಯಲ್ಲಿ ಅಲ್ಲಿದ್ದ ಎಲ್ಲ ತಂಡಗಳೊಂದಿಗೆ ನಿಕಟ ಸಂವಾದವಿತ್ತು ಈಗ ನಾನು ಇಂದಿನ ತರಗತಿಗೆ ತೆಗೆದುಕೊಳ್ಳಲಿರುವ ಮೂರು ತಂಡಗಳು BDM ಪ್ರಾತಿನಿಧ್ಯವನ್ನು ವಿವರಿಸಲು ಗುತ್ತಿಗೆದಾರರ ತಂಡ ರಚನಾತ್ಮಕ ವಿನ್ಯಾಸ ತಂಡ ವಿದ್ಯುತ್ ಮತ್ತು ಯಾಂತ್ರಿಕ ತಂಡ ಈಗ ನಾವು ಮೂರು ತಂಡಗಳನ್ನು ನೋಡೋಣ ಆದ್ದರಿಂದ ನಾನು ಮೂರು ತಂಡಗಳಿಗೆ ಒಂದು ಸಣ್ಣ ಚಿಹ್ನೆಯನ್ನು ನೀಡಿದ್ದೆ ಆದ್ದರಿಂದ ರಚನಾತ್ಮಕ ವಿನ್ಯಾಸ ತಂಡ ವಿದ್ಯುತ್ ಮತ್ತು ಯಾಂತ್ರಿಕ ತಂಡ ಮತ್ತು ಗುತ್ತಿಗೆದಾರರಿದ್ದಾರೆ ಆದ್ದರಿಂದ ಇಲ್ಲಿ ಮೂರು ತಂಡಗಳನ್ನು ನೀಡಲಾಗಿದೆ ಮತ್ತು ಮೂರು ತಂಡಗಳ ಭಾಗವಾಗಿ ಕೆಲವು ವಿತರಣೆಗಳು ಇವೆ ಆದ್ದರಿಂದ ವಿತರಣೆಯನ್ನು ಇಲ್ಲಿ ಪಟ್ಟಿ ಮಾಡಲಾಗಿದೆ ಪ್ರಾಥಮಿಕ ವಿನ್ಯಾಸ ಮತ್ತು ವಿನ್ಯಾಸ ವರದಿಗಳು ಖಚಿತವಾದ ವಿನ್ಯಾಸ ಮತ್ತು ವಿನ್ಯಾಸ ವರದಿಗಳು ಕಟೌಟ್ಗಳಿಗಾಗಿ ನಿರ್ಮಾಣ ಉಲ್ಲೇಖ ರೇಖಾಚಿತ್ರಗಳು ರಚನಾತ್ಮಕ ವಿನ್ಯಾಸ ತಂಡದಿಂದ ಮೂರು ವಿತರಣೆಗಳು ಇವು ಮತ್ತು ನಾನು ವಿದ್ಯುತ್ ಮತ್ತು ಯಾಂತ್ರಿಕ ತಂಡದಿಂದ ನಾಲ್ಕು ವಿತರಣೆಗಳನ್ನು ಹೊಂದಿದ್ದೇನೆ ಅಡಿಪಾಯ ವಿನ್ಯಾಸ ಮತ್ತು ಗಾತ್ರಗಳು ನೆಲಹಾಸುಗಾಗಿ ಪ್ರವೇಶ ಮುಗಿಸಲು ಪ್ರವೇಶ ಕ್ಲೈಂಟ್ಗೆ ಹಸ್ತಾಂತರಿಸುವುದು ಆದ್ದರಿಂದ ವಿದ್ಯುತ್ ಮತ್ತು ಯಾಂತ್ರಿಕ ತಂಡದಿಂದ ನಾಲ್ಕು ವಿತರಣೆಗಳು ಇವೆ ಗುತ್ತಿಗೆದಾರರಿಂದ ಐದು ವಿತರಣೆಗಳು ಇವೆ ಅದು ನಾವು ಕ್ಲೈಂಟ್ಗೆ ಹಸ್ತಾಂತರಿಸುವುದು ವಾಸ್ತುಶಿಲ್ಪದ ರೇಖಾಚಿತ್ರಗಳು ಮೊದಲ ಫಿಕ್ಸ್ ಐಟಂಗಳ ಪ್ರವೇಶ ಎರಡನೇ ಫಿಕ್ಸ್ ಐಟಂಗಳ ಪ್ರವೇಶ ಸಮಗ್ರ ಪರೀಕ್ಷೆ ಮತ್ತು ಕಾರ್ಯಾರಂಭ ಮತ್ತು ಕ್ಷಮಿಸಿ ಈ ಕ್ಲೈಂಟ್ಗೆ ಹಸ್ತಾಂತರಿಸುವುದು ಇತರ ತಂಡವೂ ಸಹ ಆದ್ದರಿಂದ ಈಗ ಇಲ್ಲಿ BDM ಪ್ರಾತಿನಿಧ್ಯವನ್ನು ನೋಡೋಣ ಆದ್ದರಿಂದ ಇವುಗಳು ನಾನು ತೋರಿಸಿದ ಅದೇ ಉದಾಹರಣೆ ಆದ್ದರಿಂದ ನಿಮಗೆ ಮುಂದುವರಿಯುವುದು ಸುಲಭ ಏಕೆಂದರೆ ಸ್ಲೈಡ್ನಲ್ಲಿ ಬರೆಯಲಾದ ಹಲವಾರು ಪಠ್ಯಗಳ ಕಾರಣದಿಂದಾಗಿ ನಾನು ಪ್ರತಿನಿಧಿಸಲು ಇಲ್ಲಿ ಕೇವಲ ಚಿಹ್ನೆಗಳನ್ನು ಬಳಸುತ್ತಿದ್ದೇನೆ ಇದು ನನ್ನ ರಚನಾತ್ಮಕ ವಿನ್ಯಾಸ ತಂಡ ವಿದ್ಯುತ್ ಮತ್ತು ಯಾಂತ್ರಿಕ ತಂಡ ಮತ್ತು ಇದು ನನ್ನ ಸಂಪರ್ಕ ತಂಡ ಆದ್ದರಿಂದ ಇವು ನನ್ನಲ್ಲಿರುವ ಮೂರು ತಂಡಗಳಾಗಿವೆ ಮತ್ತು ತಂಡಗಳ ನಡುವೆ ಹಂಚಿಕೆಯಾಗಿರುವ ಎಲ್ಲಾ ವಿತರಣೆಗಳು ಇಲ್ಲಿ ಪಟ್ಟಿಮಾಡಲ್ಪಟ್ಟಿವೆ ಮತ್ತು ಈ ಎಲ್ಲಾ ವಿತರಣೆಗಳಿಗೆ ಸಣ್ಣ ಸಂಕ್ಷಿಪ್ತ ರೂಪವನ್ನು ಬಳಸಲಾಗುತ್ತದೆ ಈ ವಿತರಣೆಗಳ ನಡುವಿನ ಅವಧಿ ಅಥವಾ ಸಂಪರ್ಕವನ್ನು ಇಲ್ಲಿ ತೋರಿಸಲಾಗಿದೆ ಈಗ ನಾವು ವಿಶ್ಲೇಷಣೆಗೆ ಮುಂದುವರಿಯೋಣ ಏಕೆಂದರೆ ಮಾಹಿತಿ ವಿನಿಮಯದೊಂದಿಗೆ ನನ್ನ ವೇಳಾಪಟ್ಟಿಯನ್ನು ಹೇಗೆ ಮಾಡಬೇಕೆಂಬುದರ ಬಗ್ಗೆ ನೀವು ಹೆಚ್ಚು ಚಿಂತಿತರಾಗಿದ್ದೀರಿ ಆದ್ದರಿಂದ ವಿಶ್ಲೇಷಣೆಯನ್ನು ಹೇಗೆ ಮಾಡಬೇಕೆಂದು ನೋಡೋಣ ನಿಮ್ಮ ಹಿಂದಿನ ನೆಟ್ವರ್ಕ್ ವಿಶ್ಲೇಷಣೆಯಂತೆಯೇ ನೀವು ಫಾರ್ವರ್ಡ್ ಪಾಸ್ ಬ್ಯಾಕ್ವರ್ಡ್ ಪಾಸ್ ಮತ್ತು ಫ್ಲೋಟ್ ಹೊಂದಿರುತ್ತೀರಿ ಆದ್ದರಿಂದ ಫಾರ್ವರ್ಡ್ ಪಾಸ್ನಲ್ಲಿ ಒಂದು ಸೂತ್ರವನ್ನು ಬರೆಯಲಾಗಿದೆ ಮತ್ತು ಮತ್ತೆ ನಾನು ಏನನ್ನಾದರೂ ಹೇಳುತ್ತೇನೆ ಆದ್ದರಿಂದ ನಿಮ್ಮ PDM ನೆಟ್ವರ್ಕ್ ವಿಶ್ಲೇಷಣೆಯಂತೆಯೇ BDM ನೆಟ್ವರ್ಕ್ ವಿಶ್ಲೇಷಣೆಯಲ್ಲಿ ನೀವು ಇನ್ನೂ ಎರಡು ವಿಧಾನಗಳ ವಿಶ್ಲೇಷಣೆಯನ್ನು ಮಾಡಬಹುದು ಒಂದು ಚಟುವಟಿಕೆಗಳನ್ನು ಅಡ್ಡಿಪಡಿಸಬಹುದು ಮತ್ತು ಇತರ ಸಂದರ್ಭಗಳಲ್ಲಿ ಚಟುವಟಿಕೆಗಳು ಪರಸ್ಪರ ಹೊಂದಿರಬಹುದು ನಿರ್ದಿಷ್ಟ ವಿಧಾನದಲ್ಲಿ ನಾನು ಎಲ್ಲಾ ಸೂತ್ರಗಳನ್ನು ಬರೆದಿದ್ದೇನೆ ಮತ್ತು ನಾವು ಊಹಿಸುವ ಉದಾಹರಣೆಯೊಂದಿಗೆ ನಾನು ನಿಮಗೆ ವಿವರಿಸಲಿದ್ದೇನೆ ಚಟುವಟಿಕೆಗಳು ಮಧ್ಯದಲ್ಲಿ ಅಡ್ಡಿಪಡಿಸುತ್ತವೆ ಇದು ಚಟುವಟಿಕೆಗಳನ್ನು ಮುರಿಯಬಹುದು ಮತ್ತು ಪ್ರಗತಿಯಲ್ಲಿ ನಿರ್ಣಾಯಕ ಸಮಯದಲ್ಲಿ ಸಂಭವಿಸಬಹುದು ಎಂದು ಸೂಚಿಸುತ್ತದೆ ಮಾರ್ಗ ಮತ್ತು ಅದಕ್ಕೆ ಅನುಗುಣವಾಗಿ ಲೆಕ್ಕಹಾಕಲಾಗಿದೆ ಸಮಾನ ಮರಣದಂಡನೆಯ ಇತರ ವಿಧಾನದಲ್ಲೂ ಸಹ ಸಾಧ್ಯವಿದೆ ಮತ್ತು ಫಾರ್ವರ್ಡ್ ಪಾಸ್ ಬ್ಯಾಕ್ವರ್ಡ್ ಪಾಸ್ ಲೆಕ್ಕಾಚಾರಗಳು ಅದಕ್ಕೆ ಅನುಗುಣವಾಗಿ ಭಿನ್ನವಾಗಿರುತ್ತದೆ ಮತ್ತು ಇದಕ್ಕಾಗಿ ನೀವು ಬೇರೆ ಸೂತ್ರವನ್ನು ಹೊಂದಿರುತ್ತೀರಿ ಆದ್ದರಿಂದ ಈ ಸಮೀಕರಣಗಳು ಹೇಗೆ ಬಂದಿವೆ ಎಂಬ ಕಥೆಯನ್ನು ನಾನು ನಿರೂಪಿಸಲು ಹೋಗುವುದಿಲ್ಲ ನಿಮಗೆ ಆಸಕ್ತಿ ಇದ್ದರೆ ನೀವು ಹುಡುಕಾಟ ಪತ್ರಿಕೆಗಳಿಗೆ ಹೋಗಬಹುದು ಮತ್ತು ನೀವು ಇನ್ನೂ ನೋಡಬಹುದು ಆದ್ದರಿಂದ ನಾವು ಸಮೀಕರಣಗಳು ವಿವರಣೆಗಳು ಮತ್ತು ಪ್ರಾಜೆಕ್ಟ್ನಲ್ಲಿ ಹೇಗೆ ಅನ್ವಯಿಸುತ್ತೇವೆ ಎಂಬುದನ್ನು ಮಾತ್ರ ನೋಡಲಿದ್ದೇವೆ ಆದ್ದರಿಂದ ಇದು EET ಆಗಿದೆ ಇದು ಆರಂಭಿಕ ಈವೆಂಟ್ ಸಮಯವನ್ನು ಸೂಚಿಸುತ್ತದೆ ಆದ್ದರಿಂದ ನಾವು ಏನು ಮಾಡಲಿದ್ದೇವೆಂದರೆ ನಾವು ಸರಳ ಉದಾಹರಣೆಯನ್ನು ಸಂಪರ್ಕಗಳ ಹಂತದಲ್ಲಿ ತೆಗೆದುಕೊಳ್ಳಲಿದ್ದೇವೆ ಆದ್ದರಿಂದ ಎಲ್ಲೆಲ್ಲಿ ಲಿಂಕ್ ಇದ್ದರೂ ನಾವು ಈ ಹೆದ್ದಾರಿ ವಿನ್ಯಾಸವನ್ನು ಎರಡು ವಿಭಿನ್ನ ಉಪ ಭಾಗಗಳಲ್ಲಿ ಒಡೆಯಲಿದ್ದೇವೆ ಮತ್ತು ನಾವು ಇದನ್ನು ಹೆದ್ದಾರಿ ವಿನ್ಯಾಸದ ಉಪ ಚಟುವಟಿಕೆ ಎಂದು ಪರಿಗಣಿಸಲಿದ್ದೇವೆ ಆದ್ದರಿಂದ ನಾನು ಹೆದ್ದಾರಿ ವಿನ್ಯಾಸ ಉಪ ಚಟುವಟಿಕೆ 1 ಉಪ ಚಟುವಟಿಕೆ 2 ಉಪ ಚಟುವಟಿಕೆ 3 4 5 ಮತ್ತು ಮುಂತಾದವುಗಳನ್ನು ಹೊಂದಿದ್ದೇನೆ ಆದ್ದರಿಂದ ಅದಕ್ಕೆ ಅನುಗುಣವಾಗಿ ನೀವು ಅದನ್ನು ನಿಲ್ಲಿಸಬೇಕಾಗಬಹುದು ಮತ್ತು ಈ ಲಿಂಕ್ಗಳು ಬರುವ ಸಮಯವನ್ನು ನೀವು ಕಂಡುಹಿಡಿಯಲು ಬಯಸಿದರೆ ನಾನು ಅದನ್ನು ನೋಡ್ಗಳ ವಿಷಯದಲ್ಲಿ ಪರಿಗಣಿಸಬೇಕಾಗಬಹುದು ಆದ್ದರಿಂದ ನಾನು ಘಟನೆಗಳ ವಿಷಯದಲ್ಲಿ ಮಾತ್ರ ಕೆಲಸ ಮಾಡಲು ಹೋಗುತ್ತೇನೆ ಮುಖ್ಯವಾಗಿ ನನಗೆ ನೋಡ್ಗಳು ನನ್ನ ಘಟನೆಗಳು ಆದ್ದರಿಂದ ನಾನು ಈವೆಂಟ್ ಲೆಕ್ಕಾಚಾರಗಳಲ್ಲಿ ಕೆಲಸ ಮಾಡಲಿದ್ದೇನೆ ಆದ್ದರಿಂದ ಏನಾಗುತ್ತದೆ EET J ಇದು ಉತ್ತರಾಧಿಕಾರಿಯ ಆರಂಭಿಕ ಈವೆಂಟ್ ಸಮಯವನ್ನು ಸೂಚಿಸುತ್ತದೆ ಇದು ಮೊದಲ EETಯ ಗರಿಷ್ಠಕ್ಕೆ ಸಮನಾಗಿರುತ್ತದೆ i 0 ಆಗಿರುತ್ತದೆ ಅಥವಾ ಅದು ನನ್ನ ಹಿಂದಿನ ಲಿಂಕ್ಗಳ ಗರಿಷ್ಠವಾಗಿರುತ್ತದೆ ಮತ್ತು EET J ನೀವು ಲೆಕ್ಕ ಹಾಕಬೇಕಾದದ್ದು ಇದು ಉಪ ಚಟುವಟಿಕೆಯ ಗರಿಷ್ಠ EET I ಜೊತೆಗೆ ಅವಧಿ ಅಥವಾ ಎರಡು ಮೌಲ್ಯಗಳ ಗರಿಷ್ಠವಾಗಿರುತ್ತದೆ ಮತ್ತು ಇನ್ನೊಂದು ನನ್ನ PLನ EET ಹಾಗಾದರೆ ಈ ಪರಿಭಾಷೆಗಳು ಯಾವುವು ಆದ್ದರಿಂದ EET J ಎಂಬುದು ಪ್ರಸ್ತುತ ನೋಡ್ನ ಆರಂಭಿಕ ಈವೆಂಟ್ ಸಮಯವಾಗಿದ್ದು ಇದು J ತ್ ಸ್ಥಾನದಲ್ಲಿ I ಥ್ ಸ್ಥಾನದಲ್ಲಿಲ್ಲ ಮತ್ತು ಆರಂಭಿಕ ಈವೆಂಟ್ ಸಮಯಕ್ಕೆ ಸಮನಾಗಿರುವ EET ಆದ್ದರಿಂದ ಪ್ರಾಥಮಿಕವಾಗಿ ನಿರ್ದಿಷ್ಟ ಘಟನೆಯ ಪ್ರಾರಂಭ ಮತ್ತು ಅದೇ ತಂಡದಲ್ಲಿನ ಉಪ ಚಟುವಟಿಕೆಯ ಅವಧಿ ಮತ್ತು ಅಥವಾ ಅದು ಇತರ ಮೌಲ್ಯದ ಗರಿಷ್ಠವಾಗಿರುತ್ತದೆ ಹಿಂದಿನ ಮೌಲ್ಯಗಳ ಮೂಲಕ ಎಲ್ಲಾ ಹಿಂದಿನ ನೋಡ್ಗಳ ಆರಂಭಿಕ ಈವೆಂಟ್ ಸಮಯ ಇತರ ಮೌಲ್ಯವು ಪ್ರಾಥಮಿಕವಾಗಿದೆ ಆ ಸಮಯದಲ್ಲಿ ನಾನು ಹಲವಾರು ಪೂರ್ವವರ್ತಿಗಳು ಅಥವಾ ಸಂಪರ್ಕಗಳನ್ನು ಹೊಂದಿರಬಹುದು ಆದ್ದರಿಂದ ಹಿಂದಿನ ಎಲ್ಲಾ ಲಿಂಕ್ಗಳ ಆರಂಭಿಕ ಈವೆಂಟ್ ಸಮಯವನ್ನು ನೀವು ನೋಡಬೇಕು ಆದ್ದರಿಂದ ಈ ಎಲ್ಲ ಮೌಲ್ಯಗಳ ಗರಿಷ್ಠತೆಯೊಂದಿಗೆ ನೀವು ಆ ಮೌಲ್ಯವನ್ನು ನನ್ನ EET J ಎಂದು ತೆಗೆದುಕೊಳ್ಳುತ್ತೀರಿ ಹಿಂದುಳಿದ ಪಾಸ್ನಲ್ಲಿ ಮತ್ತೆ ಇದನ್ನು ನಾನು ತಡವಾಗಿ ಈವೆಂಟ್ ಸಮಯ ಎಂದು ಕರೆಯಲಾಗುತ್ತದೆ ಏಕೆಂದರೆ ತಡವಾದ ಈವೆಂಟ್ LET j ಮುಖ್ಯವಾಗಿ ನೀವು ಪಡೆಯುತ್ತಿರುವ ಗರಿಷ್ಠ ಮೌಲ್ಯವಾಗಿದೆ ನಿಮ್ಮ EET J ಗರಿಷ್ಠವನ್ನು ತೆಗೆದುಕೊಳ್ಳುವ ಕೊನೆಯ ಭಾಗಕ್ಕೆ ನೀವು ಕೊನೆಯಲ್ಲಿ ಪಡೆಯುತ್ತೀರಿ ಮತ್ತು ಹಿಂದಿನ ಚಟುವಟಿಕೆಗಳು ಅಥವಾ ಈವೆಂಟ್ಗಳಿಗಾಗಿ ನೀವು ಕನಿಷ್ಟ ಮೌಲ್ಯಗಳನ್ನು ತೆಗೆದುಕೊಳ್ಳುತ್ತೀರಿ ಅಥವಾ ಹಿಂದಿನ ಲಿಂಕ್ಗಳಿಂದ ಬಂದಿದ್ದೀರಿ ಆದ್ದರಿಂದ ನೀವು ಏನು ಮಾಡುತ್ತೀರಿ ಎಂದರೆ ನೀವು ಕನಿಷ್ಟ LET j ಅನ್ನು ಮಾಡುತ್ತೀರಿ ಅದು ನೀವು ಪ್ರಯಾಣಿಸುತ್ತಿರುವ ಕೊನೆಯ ನೋಡ್ನಿಂದ ನೀವು ನಿರ್ದಿಷ್ಟ ಉಪ ಚಟುವಟಿಕೆಯ ಮೈನಸ್ ಅವಧಿಯನ್ನು ಪರಿಗಣಿಸಿ ಅಥವಾ ನನ್ನ ಉತ್ತರಾಧಿಕಾರಿ ಲಿಂಕ್ಗಳನ್ನು ಪರಿಗಣಿಸಿ ಆದ್ದರಿಂದ ಅದೇ ತಡವಾದ ಈವೆಂಟ್ನಿಂದ ನಾನು ಹಲವಾರು ಉತ್ತರಾಧಿಕಾರಿ ನೋಡ್ಗಳನ್ನು ಹೊಂದಿರಬಹುದು ನೀವು ಅದನ್ನು ನೋಡಬೇಕಾಗಬಹುದು ಮತ್ತು ಯಾವುದಾದರೂ ಕನಿಷ್ಠವಾದುದನ್ನು ನೀವು ನೋಡಬೇಕಾಗಬಹುದು ಮತ್ತು ನನ್ನ ತಡವಾದ ಈವೆಂಟ್ ಸಮಯಕ್ಕೆ ನೀವು ಅದನ್ನು ತೆಗೆದುಕೊಳ್ಳಬೇಕಾಗಬಹುದು ಹಾಗಾದರೆ ಕನಿಷ್ಠ LET j ಯಾವುದು ಆದ್ದರಿಂದ LET j ತಡವಾದ ಈವೆಂಟ್ ಸಮಯ ಅಥವಾ ನೋಡ್ ಐ ಮತ್ತು ಜೆ ನಡುವಿನ ಉಪ ತಂಡದ ಅದೇ ತಂಡದ ಮೈನಸ್ ಅವಧಿಯ ನಂತರದ ನೋಡ್ ಅಥವಾ ಈವೆಂಟ್ ಆಗಿದೆ ಮತ್ತು LET SL ಉತ್ತರಾಧಿಕಾರಿ ಲಿಂಕ್ಗಳ ಮೂಲಕ ಎಲ್ಲಾ ನಂತರದ ನೋಡ್ಗಳ ತಡವಾದ ಈವೆಂಟ್ ಸಮಯವಾಗಿದೆ ನೀವು ಚೆನ್ನಾಗಿ ಅರ್ಥಮಾಡಿಕೊಳ್ಳುವಿರಿ ಎಂದು ನಾನು ಭಾವಿಸುವ ಉದಾಹರಣೆಯೊಂದಿಗೆ ಇದು ಸಂಕೀರ್ಣವಾಗಿ ಕಾಣಿಸಬಹುದು ಮುಂದಿನದು ಫ್ಲೋಟ್ ಫ್ಲೋಟ್ ಲೆಕ್ಕಾಚಾರದ ಸೂತ್ರವನ್ನು ಬಹಳ ಸ್ಪಷ್ಟವಾಗಿ ನೀಡಲಾಗಿದೆ ಉತ್ತರಾಧಿಕಾರಿ ಲಿಂಕ್ನ ತಡವಾದ ಈವೆಂಟ್ ಸಮಯವು ಚಟುವಟಿಕೆಯ ಹಿಂದಿನ ಲಿಂಕ್ ಮೈನಸ್ ಅವಧಿಯ ಆರಂಭಿಕ ಈವೆಂಟ್ ಸಮಯವನ್ನು ಮೈನಸ್ ಮಾಡುತ್ತದೆ ನಿಮ್ಮ PDM ವಿಶ್ಲೇಷಣೆಗೆ ಹೋಲುತ್ತದೆ ಆದ್ದರಿಂದ LET j ಎನ್ನುವುದು ಪ್ರಸ್ತುತ ಉಪ ತಂಡದ ಅಂತಿಮ ನೋಡ್ ಅಥವಾ ಈವೆಂಟ್ನ ತಡವಾದ ಈವೆಂಟ್ ಸಮಯ ಮತ್ತು EET i ಎಂಬುದು ಪ್ರಾರಂಭದ ನೋಡ್ನ ಆರಂಭಿಕ ಈವೆಂಟ್ ಸಮಯ ಅಥವಾ ಪ್ರಸ್ತುತ ಉಪ ತಂಡದ ಈವೆಂಟ್ ಆಗಿದೆ ಈಗ ನಾವು ಇಲ್ಲಿಗೆ ಹೋಗೋಣ ನಾನು ಸರಳ ಕಾಲ್ಪನಿಕ ಉದಾಹರಣೆಯನ್ನು ತೆಗೆದುಕೊಂಡಿದ್ದೇನೆ ಈ ಎಲ್ಲಾ ಸೂತ್ರಗಳನ್ನು ನಾನು ಒಂದು ಬದಿಯಲ್ಲಿ ಬರೆದಿದ್ದೇನೆ ಮತ್ತು ನೀವು ಕ್ರಾಸ್ ಚೆಕ್ ಮಾಡಬಹುದು ಮತ್ತು ನಂತರ ಲೆಕ್ಕಾಚಾರಗಳೊಂದಿಗೆ ಮುಂದುವರಿಯಿರಿ A ಅವಧಿ 4 C ಅವಧಿ 5 ಆದ್ದರಿಂದ ಈಗ ನಾವು ಲಿಂಕ್ಗಳೊಂದಿಗೆ ಪ್ರಾರಂಭಿಸುತ್ತಿದ್ದೇವೆ ಮೊದಲ ಲಿಂಕ್ A ನಿಂದ C ಗೆ ಬರುತ್ತಿದೆ ಮತ್ತು ಸಂಪರ್ಕ ಮೌಲ್ಯವನ್ನು 2 ರಿಂದ 1 ಎಂದು ನೀಡಲಾಗಿದೆ ಇದು A 1 ಅನ್ನು ಸೂಚಿಸುತ್ತದೆ ಉಪ ಚಟುವಟಿಕೆ A1 2ದಿನಗಳನ್ನು ತೆಗೆದುಕೊಳ್ಳುತ್ತದೆ ಮತ್ತು ನಂತರ ಇದು ಇದನ್ನು ಬಿಡುಗಡೆ ಮಾಡುತ್ತಿದೆ ಮತ್ತು C 1 ಉಪ ಚಟುವಟಿಕೆ 1 ದಿನ ತೆಗೆದುಕೊಳ್ಳುತ್ತದೆ A ನಿಂದ ನನ್ನ ಲಿಂಕ್ ಸ್ವೀಕರಿಸಲು ನನ್ನ ಬಿಡುಗಡೆ ಸಮಯ ನಂತರ ಇಲ್ಲಿಂದ ಮುಂದಿನ ಲಿಂಕ್ ಇದೆ ಆದ್ದರಿಂದ ಇದು ವಾಸ್ತವವಾಗಿ ಮೊಟಕುಗೊಂಡ ಭಾಗವಾಗಿದೆ ಆದ್ದರಿಂದ ಈಗ ಇಲ್ಲಿಂದ ನನ್ನ ಮುಂದಿನ ಲಿಂಕ್ಗಳು ಆದ್ದರಿಂದ 5 4 ಸಮಯದಲ್ಲಿ ಇದು ಸೂಚಿಸುತ್ತದೆ ಪ್ರಾರಂಭದ ಹಂತದಿಂದ ಇದರ ಅವಧಿ 5 ಮತ್ತು ಇದರ ಅವಧಿ 4 ಆಗಿದೆ ಸಂಕೇತವು ಹೀಗಿದೆ ಆದ್ದರಿಂದ ಇದು ನನ್ನ ಉಪ ಭಾಗಗಳ ಅವಧಿ ಎಷ್ಟು ಎಂದು ಸೂಚಿಸುತ್ತದೆ ಆದ್ದರಿಂದ C2 ಇಲ್ಲಿ ಉಪ ಚಟುವಟಿಕೆಯಾಗಿದೆ ಉಪ ಚಟುವಟಿಕೆಯ ಅವಧಿ 4 A2 A ಜೊತೆ ಉಪ ಚಟುವಟಿಕೆಯಾಗಿದೆ ಮತ್ತು ಉಪ ಚಟುವಟಿಕೆಯ ಅವಧಿ ಈಗ 2 ಈಗ ನನ್ನ ಫಾರ್ವರ್ಡ್ ಪಾಸ್ ಮತ್ತು ಬ್ಯಾಕ್ವರ್ಡ್ ಪಾಸ್ ಅನ್ನು ಲೆಕ್ಕಹಾಕುವ ಮೂಲಕ ಮುಂದುವರಿಯೋಣ ಈಗ ನಾನು ಇದನ್ನು ಅಳಿಸೋಣ ಇಲ್ಲದಿದ್ದರೆ ಅದು ಕಾಣುತ್ತದೆ ಅದನ್ನು ತಿದ್ದಿ ಬರೆಯಲಾಗುತ್ತದೆ ಈಗ ಮುಂದೆ A ಮತ್ತು ಆರಂಭಿಕ ಘಟನೆಯ ಸಮಯದೊಂದಿಗೆ ನಾನು ಇಲ್ಲಿ ಕೆಲವು ಸಂಕೇತಗಳನ್ನು ತಿಳುವಳಿಕೆಗಾಗಿ ಮಾತ್ರ ನೀಡಿದ್ದೇನೆ ಅದನ್ನು ಗಮನಿಸಬೇಕಾದರೆ ಅದನ್ನು ಕೋಷ್ಟಕ ರೂಪದಲ್ಲಿ ಇರಿಸಿ ಇಲ್ಲದಿದ್ದರೆ ಇಲ್ಲಿ ಯಾವುದೇ ಉದ್ದೇಶವಿಲ್ಲ ನೀವು ನೇರವಾಗಿ ಇಲ್ಲಿ ಮೌಲ್ಯಗಳನ್ನು ಹಾಕಬಹುದು ಆದ್ದರಿಂದ ಈ ನಿರ್ದಿಷ್ಟ ನೋಡ್ಗಾಗಿ EET ಈ ನಿರ್ದಿಷ್ಟ ನೋಡ್ಗೆ EET ಮೌಲ್ಯ 0 ಈ ನಿರ್ದಿಷ್ಟ ನೋಡ್ಗಾಗಿ EETಯನ್ನು ನೀಡಲಾಗಿದೆ ಇದು ಈ ಚಟುವಟಿಕೆಯ 0 ಪ್ಲಸ್ ಅವಧಿ 2 ನಾನು ಈ ಸೂತ್ರವನ್ನು ಇಲ್ಲಿ ಬಳಸಲಿದ್ದೇನೆ ಆದ್ದರಿಂದ ಇದು 0 ಪ್ಲಸ್ 2 ಆಗಿದೆ ಯಾವುದೇ ಹಿಂದಿನ ಲಿಂಕ್ ಇದರೊಳಗೆ ಬರುತ್ತಿದೆ ಇಲ್ಲಿ ಯಾವುದೇ ಹಿಂದಿನ ಲಿಂಕ್ ಇಲ್ಲ ಆದ್ದರಿಂದ ಇದು 0 ಪ್ಲಸ್ 2 ಮಾತ್ರ ಮತ್ತು ಅದಕ್ಕಾಗಿಯೇ ನಾನು ಈ ನಿರ್ದಿಷ್ಟ ಸ್ಥಳಗಳಿಗೆ EET ಬರೆದಿದ್ದೇನೆ 2 ಸರಿ ಈಗ ನಾನು C ಚಟುವಟಿಕೆಯಿಂದ ಪ್ರಾರಂಭಿಸಲಿದ್ದೇನೆ ಏಕೆಂದರೆ ಲಿಂಕ್ಗಳು ಎದುರು ಬದಿಯಿಂದ ಬರುತ್ತಿವೆ ಆದ್ದರಿಂದ ಈ ನಿರ್ದಿಷ್ಟ ಸ್ಥಳಕ್ಕೆ EET 0 ಮತ್ತು ಈ ನಿರ್ದಿಷ್ಟ ಲಿಂಕ್ಗೆ ನನ್ನ ಮೌಲ್ಯವು 0 ಪ್ಲಸ್ 1 ಆಗಿದೆ ಆದ್ದರಿಂದ ಇದು 1 ಕ್ಕೆ ಸಮನಾಗಿರುತ್ತದೆ ಮತ್ತು ಹಿಂದಿನ ಲಿಂಕ್ನ EETಯನ್ನು ನಾನು ಇಲ್ಲಿ ಹೊಂದಿದ್ದೇನೆ ನನಗೆ ಬರುವ ಲಿಂಕ್ ಇದೆ ಮತ್ತು ಆ ಲಿಂಕ್ಗೆ EET ಮೌಲ್ಯವು 2 ಆದ್ದರಿಂದ ಈಗ ಈ ಎರಡು ಮೌಲ್ಯಗಳಲ್ಲಿ ಗರಿಷ್ಠವಾಗಿ ಏನು ಬರೆಯಲಾಗಿದೆ ಆದ್ದರಿಂದ 1 2 ಗರಿಷ್ಠ ಮೌಲ್ಯವು 2 ಆಗಿದೆ ಆದ್ದರಿಂದ ನನ್ನಲ್ಲಿರುವ ಈ ನಿರ್ದಿಷ್ಟ ಸ್ಥಳದಲ್ಲಿ ನನ್ನ EET ಈ ಸಂಪರ್ಕದಲ್ಲಿ ನಾನು 2 ರ EET ಮೌಲ್ಯವನ್ನು ಪಡೆಯುತ್ತಿದ್ದೇನೆ ನಾವು ಮುಂದಿನ ಲಿಂಕ್ಗೆ ಹೋಗೋಣ ನಿಸ್ಸಂಶಯವಾಗಿ ಇದು ನನಗೆ ಉತ್ತರಾಧಿಕಾರಿ ಮತ್ತು ಇದು ನನ್ನ ಪೂರ್ವವರ್ತಿ ಆದ್ದರಿಂದ ನಾನು ಇಲ್ಲಿಂದ ಕೆಲಸ ಮಾಡಲು ಪ್ರಾರಂಭಿಸಬೇಕು ಆದ್ದರಿಂದ ಈಗ ಈ ಮೌಲ್ಯದ ಬಗ್ಗೆ ಏನು ಈ ಆರಂಭಿಕ ಈವೆಂಟ್ ಸಮಯದ ಬಗ್ಗೆ ಏನು ಆದ್ದರಿಂದ ಆರಂಭಿಕ ಈವೆಂಟ್ ಸಮಯ ಈ ಮೌಲ್ಯವು 2 2 ಪ್ಲಸ್ 4 6 ಆಗಿದೆ ಯಾವುದೇ ಪೂರ್ವವರ್ತಿ ಇಲ್ಲ ಆದ್ದರಿಂದ ಈ ಮೌಲ್ಯವನ್ನು ನಾನು 6 ಎಂದು ಪಡೆಯುತ್ತಿದ್ದೇನೆ ಈ ನಿರ್ದಿಷ್ಟ ನೋಡ್ಗಾಗಿ ನನ್ನ ಆರಂಭಿಕ ಈವೆಂಟ್ ಸಮಯ ಈಗ ಏನು ಆದ್ದರಿಂದ ನಾನು ಇಲ್ಲಿ 2 ಅನ್ನು ಹೊಂದಿದ್ದೇನೆ 2 ಪ್ಲಸ್ 2 4 ಆಗಿದೆ ನನ್ನ ಹಿಂದಿನ ಲಿಂಕ್ ಸಹಾಯದಿಂದ ಮೌಲ್ಯವು 6 ಆಗಿದೆ ಈ 2 ಮೌಲ್ಯಗಳ ಗರಿಷ್ಠ ನನಗೆ 6 ಆಗಿದೆ ಆದ್ದರಿಂದ ನಾನು 6 ಎಂಬ ಮೌಲ್ಯವನ್ನು ಪಡೆಯುತ್ತಿದ್ದೇನೆ ಈಗ ಇದನ್ನು ಅಳಿಸೋಣ ಇದರಿಂದಾಗಿ ತಡವಾದ ಈವೆಂಟ್ ಸಮಯವನ್ನು ತೋರಿಸುವುದು ಸುಲಭ ಈಗ ನಾವು ಹಿಂದುಳಿದ ಪಾಸ್ ಅನ್ನು ನೋಡೋಣ ಈ ನಿರ್ದಿಷ್ಟ ಹಂತದಲ್ಲಿ ನಾವು ನಿಲ್ಲಿಸಿರುವ ಬ್ಯಾಕ್ವರ್ಡ್ ಪಾಸ್ ಆದ್ದರಿಂದ ಇದು ನನ್ನ ಆರಂಭಿಕ ನೋಡ್ ಆಗಿರುತ್ತದೆ ಇದರೊಂದಿಗೆ ನೀವು ಹಿಂದುಳಿದ ಪಾಸ್ ಅನ್ನು ಪ್ರಾರಂಭಿಸಬೇಕು ಆದ್ದರಿಂದ ಈ ನಿರ್ದಿಷ್ಟ ಈವೆಂಟ್ಗೆ ತಡವಾಗಿ ಈವೆಂಟ್ ಸಮಯ 6 ಆಗಿರುತ್ತದೆ ಈಗ ಮುಂದಿನದು ಈ ನಿರ್ದಿಷ್ಟ ಘಟನೆಯಾಗಿದೆ ಏಕೆಂದರೆ ಲಿಂಕ್ ಈ ಕಡೆಯಿಂದ ಪ್ರಯಾಣಿಸುತ್ತಿದೆ ಈಗ ಇಲ್ಲಿ ಏನಾಗಲಿದೆ ಕನಿಷ್ಠ ತಡವಾಗಿ ಈವೆಂಟ್ ಸಮಯ ಮೈನಸ್ ಅವಧಿ ಇಲ್ಲಿ ಯಾವುದೇ ಉತ್ತರಾಧಿಕಾರಿ ಚಟುವಟಿಕೆ ಇಲ್ಲ ಆದ್ದರಿಂದ ನೀವು ಇದನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಆದ್ದರಿಂದ ಇದು ಇಲ್ಲಿ ರದ್ದುಗೊಳ್ಳುತ್ತದೆ ಮತ್ತು ಉತ್ತರಾಧಿಕಾರಿ ಲಿಂಕ್ನ ಈವೆಂಟ್ ಸಮಯದ ಕೊನೆಯಲ್ಲಿ ನಾನು 6 ಎಂಬ ಮೌಲ್ಯವನ್ನು ಹೊಂದಿದ್ದೇನೆ ಅದಕ್ಕಾಗಿಯೇ ನೀವು ಇಲ್ಲಿ 6 ಎಂಬ ಮೌಲ್ಯವನ್ನು ಪಡೆದುಕೊಂಡಿದ್ದೀರಿ ಈಗ ಹಿಂದಕ್ಕೆ ಚಲಿಸುತ್ತಿದೆ ಈ ನಿರ್ದಿಷ್ಟ ಘಟನೆ ಆದ್ದರಿಂದ ತಡವಾದ ಈವೆಂಟ್ ಸಮಯವೆಂದರೆ ನಾನು 6 ಮೈನಸ್ ಅವಧಿ 4 ಅನ್ನು ಮಾಡಬೇಕು ಅದು 2 ಕ್ಕೆ ಸಮನಾಗಿರುತ್ತದೆ ಅಥವಾ ನಾನು ಹೊಂದಿರುವ ಯಾವುದೇ ಉತ್ತರಾಧಿಕಾರಿ ಲಿಂಕ್ಗಳನ್ನು ಮಾಡಬೇಕು ಇಲ್ಲಿ ಯಾವುದೇ ಉತ್ತರಾಧಿಕಾರಿ ಲಿಂಕ್ಗಳಿಲ್ಲ ಆದ್ದರಿಂದ ಈ ಮೌಲ್ಯವನ್ನು 2 ಎಂದು ಗುರುತಿಸಲಾಗುತ್ತದೆ ಈಗ ನಾವು ಈ ರೀತಿ ಚಲಿಸೋಣ ಏಕೆಂದರೆ ಲಿಂಕ್ ಇಲ್ಲಿ ಪ್ರಯಾಣಿಸುತ್ತಿದೆ ಈಗ ಈ ನಿರ್ದಿಷ್ಟ ಸ್ಥಳದ ಬಗ್ಗೆ ಏನು ಹಾಗಾಗಿ ನಾನು ಈ ನಿರ್ದಿಷ್ಟ ಸ್ಥಳದಲ್ಲಿದ್ದೇನೆ ಆದ್ದರಿಂದ ಮೌಲ್ಯವು ತಡವಾಗಿ ಈವೆಂಟ್ ಸಮಯ 6 ಈ ನಿರ್ದಿಷ್ಟ ಚಟುವಟಿಕೆಯ 6 ಮೈನಸ್ ಅವಧಿ 2 ಇದು 4 ಕ್ಕೆ ಸಮಾನವಾಗಿರುತ್ತದೆ ಮತ್ತು ಉತ್ತರಾಧಿಕಾರಿ ಲಿಂಕ್ನ ಈವೆಂಟ್ ಸಮಯ ಸರಿ ಏಕೆಂದರೆ ನಾನು ಇಲ್ಲಿ 2 ಅನ್ನು ಹೊಂದಿದ್ದೇನೆ ಆದ್ದರಿಂದ 2 ಆದ್ದರಿಂದ ನಾನು ಏನು ಮಾಡಬೇಕು ಈ ಎರಡು ಮೌಲ್ಯಗಳ ಕನಿಷ್ಠ 6 6 ಮೈನಸ್ 2 ಇಲ್ಲಿ 4 ಆಗಿದೆ ಮತ್ತು ಈ ಲಿಂಕ್ನಿಂದಾಗಿ ನಾನು ಹೊಂದಿದ್ದೇನೆ 2 ರ ತಡವಾದ ಈವೆಂಟ್ ಸಮಯ ಆದ್ದರಿಂದ ಈ ಕನಿಷ್ಠ ಮೌಲ್ಯಗಳಲ್ಲಿ 2 ಆದ್ದರಿಂದ ಈ ಮೌಲ್ಯವನ್ನು ಈಗ 2 ಎಂದು ತೆಗೆದುಕೊಳ್ಳಲಾಗಿದೆ ಈಗ ನಾನು ಇದನ್ನು ಅಥವಾ ಇದನ್ನು ಮಾಡಬಹುದು ಆದ್ದರಿಂದ ನಾನು ಇದನ್ನು ಮೊದಲು ಮಾಡಲಿದ್ದೇನೆ ಈ ನಿರ್ದಿಷ್ಟ ನೋಡ್ನ ತಡವಾದ ಈವೆಂಟ್ ಸಮಯ 2 ಮೈನಸ್ 2 0 ಆಗಿದೆ ಈ ನಿರ್ದಿಷ್ಟ ನೋಡ್ನ ತಡವಾದ ಈವೆಂಟ್ ಸಮಯ 2 ಮೈನಸ್ 1 1ಆಗಿದೆ ಆದ್ದರಿಂದ ಈಗ ಫಾರ್ವರ್ಡ್ ಪಾಸ್ ಮಾಡಲಾಗುತ್ತದೆ ಬ್ಯಾಕ್ವರ್ಡ್ ಪಾಸ್ ಸಹ ಮಾಡಲಾಗುತ್ತದೆ ಈಗ ನಾನು ಅಳಿಸೋಣ ಈಗ ಫ್ಲೋಟ್ ಲೆಕ್ಕಾಚಾರಗಳನ್ನು ನೋಡೋಣ ಫ್ಲೋಟ್ ಲೆಕ್ಕಾಚಾರವು ತುಂಬಾ ಸರಳವಾಗಿದೆ ನಾವು ಅದರ ಮೂಲಕ ಹೋಗೋಣ ಫ್ಲೋಟ್ ಲೆಕ್ಕಾಚಾರ ಆದ್ದರಿಂದ ಇದು 2 ಮೈನಸ್ ಆರಂಭಿಕ ಈವೆಂಟ್ ಸಮಯ 0 ಆಗಿದೆ ಆದ್ದರಿಂದ ಇದರ ಮೈನಸ್ ಅವಧಿ 2 ಆಗಿದೆ ಆದ್ದರಿಂದ ಈ ಮೌಲ್ಯವು ಈಗ 2 ಸರಿ ಆದ್ದರಿಂದ ಇದು 2 ಮೈನಸ್ 0 ಮೈನಸ್ 2 ಆಗಿದೆ ಇದು ಈ ನಿರ್ದಿಷ್ಟ ವಿಭಾಗಕ್ಕೆ 2 ಸಮಾನವಾಗಿರುತ್ತದೆ ಈಗ ನಾವು ಈ ನಿರ್ದಿಷ್ಟ ಭಾಗವನ್ನು ತೆಗೆದುಕೊಳ್ಳೋಣ ಈ ನಿರ್ದಿಷ್ಟ ಭಾಗದ ಫ್ಲೋಟ್ ಆದ್ದರಿಂದ ಉಪ ಚಟುವಟಿಕೆಯ ಫ್ಲೋಟ್ ನಾನು ಬರೆದದ್ದು ನಾನು ಉಪ ಚಟುವಟಿಕೆಗಳ ಫ್ಲೋಟ್ ಅನ್ನು ತೆಗೆದುಕೊಳ್ಳಲಿದ್ದೇನೆ ಆದ್ದರಿಂದ ತಡವಾದ ಈವೆಂಟ್ ಸಮಯವು jth ಬದಿಯದು 6 ಮೈನಸ್ ಆಗಿದೆ ಅದೇ ವಿಭಾಗದ ಆರಂಭಿಕ ಈವೆಂಟ್ ಸಮಯ ಇದರ 2 ಮೈನಸ್ ಅವಧಿ 2 ಆದ್ದರಿಂದ ನಾನು 6 ಮೈನಸ್ 2 ಮೈನಸ್ 2 ಅನ್ನು ಹೊಂದಿದ್ದೇನೆ ಆದ್ದರಿಂದ ಇಲ್ಲಿ 2 ಕ್ಕೆ ಸಮನಾಗಿರುತ್ತದೆ ಈಗ ಈ ನಿರ್ದಿಷ್ಟ ವಿಭಾಗ ಏನು ಆದ್ದರಿಂದ ಇದು ಇಲ್ಲಿ ನನ್ನ ಉಪ ಭಾಗವಾಗಿದೆ ತಡವಾಗಿ ಈವೆಂಟ್ ಸಮಯ 6 ಮೈನಸ್ ಆರಂಭಿಕ ಈವೆಂಟ್ ಸಮಯ ಈ ಚಟುವಟಿಕೆಯ ಉಪ ಚಟುವಟಿಕೆಯ 2 ಮೈನಸ್ ಅವಧಿ 4 ಆದ್ದರಿಂದ 6 ಮೈನಸ್ 2 ಮೈನಸ್ 4 ಇದು ಇಲ್ಲಿ 0 ಆಗುತ್ತದೆ ಈಗ ಈ ನಿರ್ದಿಷ್ಟ ಭಾಗವನ್ನು ನೋಡೋಣ ಆದ್ದರಿಂದ ತಡವಾಗಿ ಈವೆಂಟ್ ಸಮಯ 2 ಆರಂಭಿಕ ನಿರ್ದಿಷ್ಟ ಸಮಯವು ಈ ನಿರ್ದಿಷ್ಟ ಚಟುವಟಿಕೆಯ 0 ಮೈನಸ್ ಅವಧಿ 1 ಆಗಿದೆ ಆದ್ದರಿಂದ ಇದು ಈಗ ಇಲ್ಲಿ 1 ಆಗಿರುತ್ತದೆ ಅಂದರೆ ಲೆಕ್ಕಾಚಾರಗಳನ್ನು ಮಾಡಲಾಗುತ್ತದೆ ಈಗ ಇಲ್ಲಿಯವರೆಗೆ ನಾವು ಫಾರ್ವರ್ಡ್ ಪಾಸ್ ಬ್ಯಾಕ್ವರ್ಡ್ ಪಾಸ್ ಅನ್ನು ನೋಡಿದ್ದೇವೆ ಮತ್ತು ಫ್ಲೋಟ್ ಲೆಕ್ಕಾಚಾರಗಳನ್ನು ಸಹ ನೋಡಿದ್ದೇವೆ ಈಗ ನಾವು ಸಂಪೂರ್ಣ ನೆಟ್ವರ್ಕ್ ವಿಶ್ಲೇಷಣೆಯನ್ನು ಮುಗಿಸಿದ್ದೇವೆ ವಿಶ್ಲೇಷಣೆಯ ಪ್ರಕಾರ ಈಗ ಏನಾಗುತ್ತದೆ ಆದ್ದರಿಂದ ಈ ನಿರ್ದಿಷ್ಟ ಚಟುವಟಿಕೆಯು 0 ಫ್ಲೋಟ್ ತೆಗೆದುಕೊಳ್ಳುತ್ತಿದೆ ಈ ನಿರ್ದಿಷ್ಟ ಉಪ ಚಟುವಟಿಕೆಯು 2 ಫ್ಲೋಟ್ ಅನ್ನು ತೆಗೆದುಕೊಳ್ಳುತ್ತಿದೆ ಈ ನಿರ್ದಿಷ್ಟ ಉಪ ಚಟುವಟಿಕೆಯು 0 ಫ್ಲೋಟ್ ತೆಗೆದುಕೊಳ್ಳುತ್ತಿದೆ ಈ ನಿರ್ದಿಷ್ಟ ಉಪ ಚಟುವಟಿಕೆಯು 1 ಫ್ಲೋಟ್ ತೆಗೆದುಕೊಳ್ಳುತ್ತಿದೆ ಆದ್ದರಿಂದ ಈಗ ನನ್ನ ನಿರ್ಣಾಯಕ ಮಾರ್ಗಗಳು ಯಾವುವು ಮತ್ತು ನನ್ನ ನಿರ್ಣಾಯಕ ಮಾರ್ಗವನ್ನು ನಾನು ಹೇಗೆ ತೋರಿಸುತ್ತೇನೆ ಇಲ್ಲಿ ನನ್ನ ನಿರ್ಣಾಯಕ ಮಾರ್ಗವೆಂದರೆ ಲಿಂಕ್ನೊಂದಿಗೆ A 1 ಮತ್ತು C 2 ಇಲ್ಲಿ ನಿರ್ಣಾಯಕ ಮಾರ್ಗವಾಗಿದೆ ಈ ನಿರ್ದಿಷ್ಟ ನೆಟ್ವರ್ಕ್ನಲ್ಲಿ ನಾನು ಹೊಂದಿರುವ 0 ಫ್ಲೋಟ್ಗಳ ಕಾರಣದಿಂದಾಗಿ ನೀವು ವಿಶ್ಲೇಷಣೆಯನ್ನು ಹೇಗೆ ಪೂರ್ಣಗೊಳಿಸಬೇಕು ಆದ್ದರಿಂದ ನೆಟ್ವರ್ಕ್ ವೇಳಾಪಟ್ಟಿಗಳು ನೀವು ಅರ್ಥಮಾಡಿಕೊಂಡ BDM ಪ್ರಾತಿನಿಧ್ಯವನ್ನು ಹೇಗೆ ಪ್ರತಿನಿಧಿಸುವುದು ನಾವು ನೋಡಿದ ಒಂದು ಸಂಪರ್ಕಕ್ಕಾಗಿ ಮಾತ್ರ ಒಂದು ರೀತಿಯ ಸಂಪರ್ಕವು N1 ರಿಂದ N2 ಆಗಿದೆ ಮತ್ತು ಮುಖ್ಯವಾಗಿ ಫಾರ್ವರ್ಡ್ ಪಾಸ್ ಬ್ಯಾಕ್ವರ್ಡ್ ಪಾಸ್ ಮತ್ತು ಫ್ಲೋಟ್ನಲ್ಲಿ ಮೂರು ಸೂತ್ರಗಳನ್ನು ಬಳಸಿ ನಾವು ಪ್ರತ್ಯೇಕ ವಿಭಾಗಗಳನ್ನು ಸಹ ತೋರಿಸಬಹುದು ಅಲ್ಲಿ ಮಾರ್ಗವು ನಿರ್ಣಾಯಕವಾಗಿದೆ ಆದ್ದರಿಂದ ಪ್ರತಿ ಬಾರಿಯೂ ನಾನು ತಂಡಗಳು ಮತ್ತು ನಿಯತಾಂಕಗಳನ್ನು ಮಾತ್ರ ತೆಗೆದುಕೊಳ್ಳಬೇಕು ಎಂಬ ಅಭಿಪ್ರಾಯವನ್ನು ನೀವು ಹೊಂದಿರಬಾರದು ಆದ್ದರಿಂದ ಈ ಉದಾಹರಣೆಯಲ್ಲಿ ನಾವು ಪಕ್ಷಗಳ ನಡುವೆ ಪ್ರಯಾಣಿಸುವ ಬಹು ಮಾಹಿತಿ ಲಿಂಕ್ಗಳನ್ನು ನೋಡಿದ್ದೇವೆ ಅದು ಯಾವುದೇ ಎರಡು ಸಮಸ್ಯೆಗಳ ನಡುವಿನ ಯಾವುದೇ ಕೊಂಡಿಯಾಗಿರಬಹುದು ಉದಾಹರಣೆಗೆ ನಾನು ತೋರಿಸಿದ ಮೊದಲ ಉದಾಹರಣೆ ತಂಡಗಳೊಂದಿಗೆ ಪ್ರಯಾಣಿಸುವ ನಿಯತಾಂಕಗಳು ಮತ್ತು ಈ ಉದಾಹರಣೆಯಲ್ಲಿ ತಂಡಗಳೊಂದಿಗೆ ಪ್ರಯಾಣಿಸುವುದನ್ನು ತಲುಪಿಸುತ್ತದೆ ಇದು ಯಾವುದೇ ಲಿಂಕ್ ಆಗಿರಬಹುದು ಎಂದು ಹೇಳಿ ಲಿಂಕ್ DSM ಪ್ರಕಾರಗಳಂತೆಯೇ ಇರಬಹುದು ಇಲ್ಲಿ ಇದು ತಂಡಗಳು ಮತ್ತು ಘಟಕಗಳ ನಡುವೆ ಇರಬಹುದು ಇದು ತಂಡಗಳು ಮತ್ತು ನಿಯತಾಂಕಗಳು ತಂಡಗಳು ಮತ್ತು ವಿತರಣೆಗಳು ಅಥವಾ ಘಟಕಗಳು ಮತ್ತು ವಿತರಣೆಗಳು ಘಟಕಗಳು ಮತ್ತು ನಿಯತಾಂಕಗಳ ನಡುವೆ ಇರಬಹುದು ಆದ್ದರಿಂದ ನೀವು ಬಯಸುವ ಯಾವುದನ್ನಾದರೂ ಆಧರಿಸಿ ನಿಮ್ಮ ಆಯ್ಕೆಯ ವಿಭಿನ್ನ DSMಗಳನ್ನು ಅಭಿವೃದ್ಧಿಪಡಿಸಬಹುದು ಈಗ ನಾನು ಈ ಮಾಹಿತಿ ಸಂಬಂಧಗಳನ್ನು ಮಾಡಿದಾಗ ನೀವು ಇದನ್ನು ಬಾರ್ ಚಾರ್ಟ್ನಂತೆ ಮಾಡಬಹುದು ನಾವು ತಜ್ಞರ ಬಳಿಗೆ ಹೋದಾಗ ಮತ್ತು ಈ BDM ಉದಾಹರಣೆಯಲ್ಲಿ ಅವರ ಅಭಿಪ್ರಾಯ ಮತ್ತು ಒಳಹರಿವುಗಳನ್ನು ಕೇಳಿದಾಗ ಈ BDM ನೆಟ್ವರ್ಕ್ ಅನ್ನು ಸ್ವೀಕರಿಸಲು ಅವರು ತುಂಬಾ ಸಂತೋಷಪಟ್ಟರು ಒಂದು ಈ BDM ನಿಜವಾಗಿಯೂ ಬಾರ್ ಚಾರ್ಟ್ನಂತೆ ಕಾಣುತ್ತದೆ ಆದರೆ ಹೆಚ್ಚಿನ ಮಾಹಿತಿಯನ್ನು ಸಂಗ್ರಹಿಸಲಾಗಿದೆ ಆದ್ದರಿಂದ ಇದು ಮೂಲ ಬಾರ್ ಚಾರ್ಟ್ನಂತೆ ಅಲ್ಲ ಆದರೆ ಇದು ಬಾರ್ಗಳಲ್ಲಿ ಸಾಕಷ್ಟು ಮಾಹಿತಿಯನ್ನು ಹೊಂದಿದೆ ಆದ್ದರಿಂದ ಅವರು ಈ ರೀತಿಯಾಗಿ ಪ್ರಯಾಣಿಸುವ ಮೂಲಕ ಇಡೀ ನೆಟ್ವರ್ಕ್ ಅನ್ನು ದೃಶ್ಯೀಕರಿಸಲು ತುಂಬಾ ಸಂತೋಷಪಟ್ಟರು ಇದರ ನಂತರ ಈ ವಿತರಣೆಯ ನಂತರ ಆದ್ದರಿಂದ ಅವರು CPM ಅಥವಾ PDMನಲ್ಲಿನ ನೆಟ್ವರ್ಕ್ ವೇಳಾಪಟ್ಟಿಗಳಿಗಿಂತ ಹೆಚ್ಚಿನದನ್ನು ಇಡೀ ನೆಟ್ವರ್ಕ್ ಅನ್ನು ನೋಡಲು ಮತ್ತು ದೃಶ್ಯೀಕರಿಸಲು ಸಾಧ್ಯವಾಯಿತು ಆದ್ದರಿಂದ ಅವರು ಈ ನೆಟ್ವರ್ಕ್ ಅನ್ನು ಉತ್ಸಾಹದಿಂದ ಸ್ವೀಕರಿಸುತ್ತಾರೆ ಆದರೆ ಉದ್ಯಮದಲ್ಲಿ ಅನುಷ್ಠಾನಗೊಳಿಸುವಲ್ಲಿ ಕೆಲವು ಸಮಸ್ಯೆಗಳಿವೆ ಏಕೆಂದರೆ ಕೈಪಿಡಿ ವಿಧಾನದಿಂದಾಗಿ ನಾವು ಇನ್ನೂ ಲೆಕ್ಕಾಚಾರದಲ್ಲಿ ಕೆಲಸ ಮಾಡುತ್ತಿದ್ದೇವೆ ಈಗಲೂ ಎಲ್ಲಾ ಲೆಕ್ಕಾಚಾರಗಳನ್ನು ಸ್ವಯಂಚಾಲಿತವಾಗಿ ಮಾಡಲು ನಮಗೆ ಸಹಾಯ ಮಾಡುವ ಯಾವುದೇ ಸಾಫ್ಟ್ವೇರ್ ಇಲ್ಲ ಏಕೆಂದರೆ ಲೆಕ್ಕಾಚಾರಗಳನ್ನು ತೋರಿಸುವಾಗ ನಾನು ಸಹ ತಪ್ಪುಗಳನ್ನು ಮಾಡಿದ್ದೇನೆ ಎಂದು ನೀವು ನೋಡಬಹುದು ಆದ್ದರಿಂದ ಮಾಹಿತಿಯ ಹರಿವಿನೊಂದಿಗೆ ನೀವು ಹೊಂದಿರುವ ದೊಡ್ಡ ಮೌಲ್ಯಗಳ ಕಾರಣದಿಂದಾಗಿ ಅದೇ ಸಂಭವಿಸಬಹುದು ಮತ್ತು ಕೆಲವೊಮ್ಮೆ ಅದು ಗಂಟೆಗಳಲ್ಲಿ ಸಹ ಇರಬಹುದು ಮತ್ತು ನೀವು ದಿನಗಳಲ್ಲಿ ಗಂಟೆಗಳವರೆಗೆ ಪರಿವರ್ತಿಸುವಾಗ ಕೆಲವು ಮೌಲ್ಯಗಳು ಇರಬಹುದು ನೀವು ಈ ಸಾವಿರದಂತಹ ದೊಡ್ಡ ಮೌಲ್ಯಗಳನ್ನು ಪಡೆಯಬಹುದು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಲೆಕ್ಕಾಚಾರಗಳೊಂದಿಗೆ ಯಾರಾದರೂ ಹೋಗುವುದು ನಿಜವಾಗಿಯೂ ಕಷ್ಟ ಅದು BDM ನಲ್ಲಿ ನಾವು ಹೊಂದಿರುವ ಏಕೈಕ ನ್ಯೂನತೆಯಾಗಿದೆ ಆದ್ದರಿಂದ ಇಲ್ಲಿಯವರೆಗೆ ನಾವು DSM ಮತ್ತು BDM ಅನ್ನು ಮುಗಿಸಿದ್ದೇವೆ ಆದ್ದರಿಂದ ಮಾಹಿತಿ ನಿರ್ವಹಣೆ ಮಾಹಿತಿ ಚಾಲಿತ ವೇಳಾಪಟ್ಟಿಗಳು ನಾವು ನೋಡಿದ ಎರಡು ವೇಳಾಪಟ್ಟಿಗಳು ಒಂದು ಮುಖ್ಯವಾಗಿ ಪುನರಾವರ್ತನೆಗಳು ಇದು ಭಾಗಶಃ ಮತ್ತು ಪರಸ್ಪರ ಅವಲಂಬಿತವಾಗಿದೆ ಎಂದು ನಾನು ನೋಡಬಹುದು ಇದು ಪುನರಾವರ್ತನೆಗಳನ್ನು ಬೆಂಬಲಿಸಲು ಸಾಧ್ಯವಿಲ್ಲ ಇದು ಪರಸ್ಪರ ಅವಲಂಬನೆಗಳನ್ನು ಮಾತ್ರ ಬೆಂಬಲಿಸುತ್ತದೆ ಆದರೆ ಪರಸ್ಪರ ಅವಲಂಬನೆಯು ಎರಡು ರೀತಿಯಲ್ಲಿ ಬಹು ಮಾಹಿತಿ ವಿನಿಮಯವಾಗಿದೆ ಆದ್ದರಿಂದ ಎರಡು ವಿಭಿನ್ನ ತಂತ್ರಗಳು ಪುನರಾವರ್ತನೆಯಾಗುವವರೆಗೂ ಒಬ್ಬರು ಬೆಂಬಲಿಸಬಹುದು ಮತ್ತು ಒಬ್ಬರು ಅನೇಕ ಲಿಂಕ್ಗಳಲ್ಲಿ ಪರಸ್ಪರ ಅವಲಂಬನೆಯನ್ನು ಬೆಂಬಲಿಸಬಹುದು ಆದ್ದರಿಂದ ನಾನು ಇದನ್ನು ತೋರಿಸಿದ್ದೇನೆ ಧನ್ಯವಾದಗಳು ಬೈ